ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಆದ್ದರಿಂದ ಚರ್ಚೆಯಿಂದ ಹೊರಬರುವ ಸಂಗತಿಗಳಲ್ಲಿ ಒಂದನ್ನು ನೀವು ತಿಳಿದಿರುವಿರಿ ಇದು ಪ್ರಾರಂಭದ ಹಂತವಾಗಿ ಕೆಲಸವನ್ನು ಪುನರುತ್ಪಾದಿಸಲು ಪ್ರಯತ್ನಿಸುತ್ತಿದೆ ಎಂದು ನಾನು ಭಾವಿಸುತ್ತೇನೆ ಅರುಣ್ ಹೇಳಿದಂತೆ ಮತ್ತು ಆಂಡ್ರ್ಯೂ ಹೇಳಿದಂತೆ ಮೊದಲನೆಯದಾಗಿ ಇದು ಪ್ರದೇಶದೊಂದಿಗೆ ನಿಮಗೆ ಹೆಚ್ಚು ಪರಿಚಿತವಾಗಿದೆ ಮತ್ತು ನೀವು ಪ್ರಯತ್ನಿಸಲು ಪ್ರಯತ್ನಿಸುತ್ತಿರುವ ನಿಮ್ಮ ರೀತಿಯ ಪ್ರಯೋಗಗಳನ್ನು ನಿರ್ಮಿಸಲು ಸಹ ಇದು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಮತ್ತು ಆ ಪ್ರಕ್ರಿಯೆಯಲ್ಲಿ ನೀವು ಆರಾಮದಾಯಕವಾಗಬೇಕಾದ ಒಂದು ಪರಿಕಲ್ಪನೆಯೆಂದರೆ ಅಂತಿಮವಾಗಿ ನಾನು ನಿಮ್ಮ ಮಾರ್ಗವನ್ನು ಮತ್ತಷ್ಟು ಕೆಳಗೆ ಹಾದುಹೋಗುವುದಾದರೆ ನಿಮ್ಮ ಫಲಿತಾಂಶಗಳು ಯಾವುದನ್ನಾದರೂ ಗಮನಾರ್ಹವಾಗಿ ಸೇರಿಸಬಹುದು ಆದರೆ ದಿನನಿತ್ಯದ ಆಧಾರದ ಮೇಲೆ ನಿಮ್ಮ ಪ್ರಯೋಗಗಳು ಅಥವಾ ನಿಮ್ಮ ಫಲಿತಾಂಶಗಳು ಹೆಚ್ಚಿನ ಹಂತಗಳಾಗಿರುತ್ತವೆ ಪ್ರತಿಯೊಂದು ಹಂತವೂ ಏನನ್ನಾದರೂ ಸೇರಿಸುತ್ತದೆ ಹಾಗಾಗಿ ಸಣ್ಣ ಪ್ರಾಯೋಗಿಕ ಸೆಟಪ್ ಮಾಡುವುದನ್ನು ನೀವು 2 3 ವಾರಗಳವರೆಗೆ ತೆಗೆದುಕೊಳ್ಳಬಹುದು ಪ್ರಾಯೋಗಿಕ ಸೆಟಪ್ ಪಡೆಯಲು ಇದು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಅಲ್ಲಿ ನೀವು ಕೆಲವು ಮೂಲ ಕೆಲವು ಈಗಾಗಲೇ ಪ್ರಕಟಿಸಿದ ಡೇಟಾವನ್ನು ಪುನರುತ್ಪಾದಿಸಬಹುದೆಂದು ನಾವು ಹೇಳಿದಾಗ ನೀವು ತಿಳಿದಿರುವಿರಿ ಆ ಪ್ರಾಯೋಗಿಕ ಸೆಟಪ್ ವಾಸ್ತವವಾಗಿ ಕೆಲವು ಡೇಟಾವನ್ನು ಸತತವಾಗಿ ಪುನರಾವರ್ತಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಅದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ನೀವು ಸಮಯವನ್ನು ವ್ಯರ್ಥ ಮಾಡದಿರುವ ಪ್ರಾಯೋಗಿಕ ಪ್ರಕ್ರಿಯೆಗೆ ನೀವು 2 3 ವಾರಗಳ ಕಾಲ ಬಳಸಿದ್ದರೆ ಮತ್ತು ನಿಮಗೆ ಸಂತೋಷವಾಗಬೇಕಿದೆ ಎಂದು ನಿಮಗೆ ತಿಳಿದಿದ್ದರೆ ತೆಗೆದುಕೊಂಡರೆ ನೀವು ನಿಜವಾಗಿಯೂ ಯಶಸ್ವಿಯಾಗಿದ್ದೀರಿ ಎಂದು ನೀವು ಭಾವಿಸಿದರೆ ನೀವು ಶುದ್ಧವಾದ ಸ್ಥಿತಿಯನ್ನು ಹೊಂದಿದ್ದೀರಿ ನೀವು ನಿಮ್ಮ ಮುಂದೆ ಒಂದು ಕ್ಲೀನ್ ಬೋರ್ಡ್ ಹೊಂದಿದ್ದೀರಿ ಮತ್ತು ಈಗ ನೀವು ನಂಬಲರ್ಹವಾದ ಸಮರ್ಥನೀಯ ಮತ್ತು ನಂಬಲರ್ಹವಾದ ಡೇಟಾವನ್ನು ನಿರಂತರವಾಗಿ ನೀಡುವ ಒಂದು ಸೆಟಪ್ ಅನ್ನು ಹೊಂದಿದ್ದೀರಿ ಈಗ ನೀವು ಕೆಲವು ಹೊಸ ಮಾದರಿಯನ್ನು ಪ್ರಯತ್ನಿಸಬಹುದು ಆದ್ದರಿಂದ ನೀವು ಕೆಲಸ ಮಾಡಬೇಕಾದ ಸಣ್ಣ ಹಂತಗಳು ಈ ಪರಿಕಲ್ಪನೆಗೆ ನೀವು ಬಳಸಬೇಕಾದ ವಿಷಯ ಮತ್ತು ಸಂಭವಿಸುವಂತಹ ಸಣ್ಣ ಹಂತಗಳಿಗೆ ನಿಜವಾಗಿಯೂ ನಿಯಮಿತ ಸಂಶೋಧಕರಾಗಿರಬೇಕು ಆದ್ದರಿಂದ ನೀವು ಆ ಗಂಟೆಗಳನ್ನು ಪ್ರಯೋಗಾಲಯದಲ್ಲಿ ಹಾಕಬೇಕು ನೀವು ನಿಮಗೆ ತಿಳಿದಿರುವುದು ಏನಾದರೂ ಅಲ್ಲ ಇದ್ದಕ್ಕಿದ್ದಂತೆ ಒಂದು ಉತ್ತಮ ದಿನ ಎಲ್ಲವೂ ಪ್ರಯೋಗಾಲಯದಲ್ಲಿ ಮತ್ತು ನಿಮ್ಮ ಮೊದಲ ಪ್ರಾಯೋಗಿಕ ಕೆಲಸದಲ್ಲಿರುತ್ತದೆ ಅದು ಆ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ ನೀವು ನಿಧಾನವಾಗಿ ಮತ್ತು ಸ್ಥಿರವಾಗಿ ಅದರಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಮತ್ತು ಆದ್ದರಿಂದ ಪ್ರಯೋಗಾಲಯದಲ್ಲಿ ಆ ಸಾಮಾನ್ಯ ಸಮಯ ನಿಜವಾಗಿಯೂ ವ್ಯತ್ಯಾಸವನ್ನುಂಟುಮಾಡುತ್ತದೆ ನಿಮಗೆ ತಿಳಿದಿರುವಂತೆ ನಾನು ಸೇರಿಸಲು ಬಯಸುತ್ತೇನೆ ಕೆಲವೊಮ್ಮೆ ನೀವು ತಪ್ಪಾಗಿ ಕೆಲಸ ಮಾಡುತ್ತಿದ್ದರೆ ನೀವು ನಿಜವಾಗಿಯೂ ದೊಡ್ಡ ಕೆಲಸ ಮಾಡುತ್ತಿದ್ದೀರಿ ಎಂದು ಮಾತ್ರವಲ್ಲ ನೀವು ಬೆಳಿಗ್ಗೆ 8 ರಿಂದ ಸಂಜೆಯ 5 ವರೆಗೆ ಕೆಲಸ ಮಾಡುತ್ತಿದ್ದರೆ ಮತ್ತು ನಿಮ್ಮ ಸಂಜೆಯ ಸಮಯವನ್ನು ತೆಗೆದುಕೊಂಡು ಸ್ವತಂತ್ರವಾಗಿ ಮತ್ತು ಆರಾಮದಾಯಕವಾಗಿದ್ದರೂ ಸಹ ನೀವು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡುತ್ತಿದ್ದೀರಾ ಎಂದು ನಿಮಗೆ ಇಷ್ಟವಿಲ್ಲ ನೀವು ಇನ್ನೂ ಸಂಶೋಧನಾ ಕಾರ್ಯವನ್ನು ಮಾಡುತ್ತಿರುವಿರಿ ಆ ಸಮಯದಲ್ಲಿ ಪ್ರಯೋಗವನ್ನು ಮಾಡದೆಯೇ ಸಂಜೆ ನೀವು ನಿಮ್ಮ ಸಂಶೋಧನೆಯ ಕುರಿತು ಯೋಚಿಸುತ್ತಿರಬಹುದು ಆದರೆ ಇದು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡುತ್ತದೆ ಆದ್ದರಿಂದ ಆ ನಿಯಮಿತವಾದ ಸಮಯವನ್ನು ಹಿಡಿದಿಟ್ಟುಕೊಳ್ಳುವುದು ಆ ಸಣ್ಣ ಸಣ್ಣ ಹಂತಗಳನ್ನು ಸೇರಿಸಲು ಸಹಾಯ ಮಾಡುತ್ತದೆ ಮತ್ತು ಅದು ಗಮನಾರ್ಹವಾದ ಏನಾದರೂ ಸೇರಿಸುತ್ತದೆ ಪ್ರೊಫೆಸರ್ ಅಭಿಜಿತ್ ಪಿ ದೇಶ್ಪಾಂಡೆ ಈ ಎಲ್ಲವುಗಳು ವಾಸ್ತವವಾಗಿ ಆಂಡ್ರ್ಯೂ ಪ್ರಸ್ತಾಪಿಸಿದ ನೋಟ್ಬುಕ್ ಮೊದಲಿನ ಕೇಂದ್ರ ಅಂಶವಾಗಿದೆ ಆದ್ದರಿಂದ ಕೆಳಗೆ ತಿಳಿಸಿ ನೀವು ಕೆಲವು ಸಮೀಕರಣಗಳನ್ನು ನೋಡುತ್ತಿರುವಾಗ ಇದ್ದಕ್ಕಿದ್ದಂತೆ ನೀವು ಸ್ವಲ್ಪ ಅವಲಂಬನೆಯನ್ನು ನೋಡುತ್ತೀರಿ ಆದ್ದರಿಂದ ಅದು ಘನಮೂಲವನ್ನು ಅವಲಂಬಿಸಿರುತ್ತದೆ ಅದನ್ನು ಗಮನಿಸಿ ವೀಕ್ಷಣೆ ಆದ್ದರಿಂದ ಇದು ಸರಳವಾದ ಸಣ್ಣ ಸಂಗತಿಯಾಗಿದೆ ಆದರೆ ಇದು ನಿಮ್ಮ ನೋಟ್ ಬುಕ್ಗೆ ಬರಬೇಕಾದ ಅಥವಾ 1 ವಾರಗಳ ನಂತರ ಹೇಳಬೇಕೆಂದರೆ ನೀವು ಪಡೆದ ಸರಳ ಫಲಿತಾಂಶ ಏನನ್ನಾದರೂ ಯಾವುದನ್ನಾದರೂ ಕಥಾವಸ್ತುವನ್ನು ಗ್ರಾಫಿಕ್ ಆಗಿ ಇರಿಸಿ ಅದನ್ನು ನಿಮ್ಮ ನೋಟ್ಬುಕ್ನಲ್ಲಿ ಇರಿಸಿಕೊಳ್ಳಿ ತಂಗಿರಾಲ ಇದನ್ನು ವಿದ್ಯುನ್ಮಾನ ವಾಗಿ ಮಾಡಲು ತುಂಬಾ ಸುಲಭ ಪ್ರೊಫೆಸರ್ ಅಭಿಜಿತ್ ಪಿ ದೇಶಪಾಂಡೆ ಹೌದು ವಿದ್ಯುನ್ಮಾನ ಆದ್ದರಿಂದ ಅದು ನಿಮ್ಮ ನೋಟ್ಬುಕ್ಗೆ ಹೋಗಬೇಕು ಆದ್ದರಿಂದ ಇವುಗಳೆಲ್ಲಾ ಸರಳವಾದ ಅವಲೋಕನಗಳಾಗಿವೆ ಮತ್ತೆ ಫಲಿತಾಂಶಗಳು ನಂತರ ನಿರ್ಮಿಸಲು ಸಹಾಯವಾಗುತ್ತದೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಆದ್ದರಿಂದ ನೀವು ಒಂದು ಸಣ್ಣ ಫಲಿತಾಂಶವನ್ನು ಪಡೆದಾಗ ಇವುಗಳೆಲ್ಲವನ್ನೂ ಕುರಿತು ನೀವು ಮಾಡಬೇಕಾದ ಅಂಶವೆಂದರೆ ನೀವು ಮೊದಲಿನಿಂದಲೂ ಉತ್ಸುಕರಾಗಬೇಕು ನೀವು ಅದನ್ನು ನಂಬಬೇಕು ಮತ್ತು ನೀವು ಅದರ ಬಗ್ಗೆ ವಿಶ್ವಾಸ ಹೊಂದಬೇಕು ಮತ್ತು ನೀವು ಅದರ ಬಗ್ಗೆ ಇತರರಿಗೆ ಹೆಮ್ಮೆಯಿಂದ ಮಾತನಾಡಬೇಕು ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಸಲಹೆಗಾರ ಪ್ರತಿಯೊಬ್ಬರಿಗೂ ಮತ್ತು ನಿಮಗೆ ತಿಳಿದಿರುವುದನ್ನು ನೀವು ತೋರಿಸಬೇಕು ಸರಳವಾಗಿ ಅದು ಕಾಣುತ್ತದೆ ನಾನು ತುಂಬಾ ಚಿಕ್ಕದಾದ ಬಗ್ಗೆ ಏಕೆ ಹೆಮ್ಮೆಪಡಬೇಕು ನಾನು ಚಿಕ್ಕದನ್ನು ಮಾಡುತ್ತಿದ್ದೇನೆ ಇತರ ಜನರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹೌದು ಅವರು ನಿಮ್ಮ ಅಭಿಪ್ರಾಯದಲ್ಲಿ ಏನನ್ನಾದರೂ ಮಾಡುತ್ತಿರಬಹುದು ಆದರೆ ನೀವು ಮಾಡುತ್ತಿರುವ ಸಣ್ಣ ವಿಷಯದ ಬಗ್ಗೆ ನೀವು ಹೆಮ್ಮೆ ಪಡಬೇಕು ಅದರಲ್ಲಿ ಸಾಕಷ್ಟು ಕಾರಣಗಳಿವೆ ಏಕೆಂದರೆ ನೀವು ಅದರ ಬಗ್ಗೆ ಹೆಮ್ಮೆಪಡುತ್ತಿದ್ದಾಗ ನೀವು ಅದರ ಬಗ್ಗೆ ಬಹಳಷ್ಟು ಯೋಚಿಸುತ್ತಿರುವಾಗ ನೀವು ವಿಸ್ತರಿಸಬಹುದಾದ ಪ್ರತಿಯೊಂದು ವಿಧಾನದ ಕುರಿತು ಯೋಚಿಸುವುದರ ಬಗ್ಗೆ ಮತ್ತು ಹಿಂದಕ್ಕೆ ಹೋಗುತ್ತಲೇ ಇರುತ್ತೀರಿ ನಿಮ್ಮ ಈ ಸಣ್ಣ ಫಲಿತಾಂಶ ಮತ್ತು ನೀವು ದೊಡ್ಡ ಫಲಿತಾಂಶವನ್ನು ಪಡೆಯುತ್ತೀರಿ ಹಾಗಾಗಿ ಪ್ರತಾಪ್ ಪ್ರಸ್ತಾಪಿಸುತ್ತಿದ್ದೇನೆ ಪ್ರಯೋಗಗಳು ಬಹಳಷ್ಟು ಪ್ರಾಯೋಗಿಕ ಕೆಲಸಕ್ಕಾಗಿ ಮಾತ್ರ ಅನ್ವಯಿಸುವುದಿಲ್ಲ ಸೈದ್ಧಾಂತಿಕ ಕೆಲಸಕ್ಕೆ ಸಹ ಅನ್ವಯಿಸುತ್ತದೆ ನೀವು ಪಡೆದುಕೊಳ್ಳುವ ಅಂತಿಮ ಫಲಿತಾಂಶವೆಂದರೆ ನೀವು ಹುಟ್ಟಿಸುವ ಒಂದು ಪ್ರಮೇಯ ಅದು ಹಾಗೆ ಬರುತ್ತಿಲ್ಲ ನಿಮಗೆ ಗೊತ್ತಾ ಒಂದು ದಿನ ನೀವು ಅದನ್ನು ಒಂದು ವಿಶೇಷ ಪ್ರಕರಣಕ್ಕಾಗಿ ತೋರಿಸಬಹುದು ಆದರೆ ನೀವು ಅದನ್ನು ನಂಬದಿದ್ದರೆ ಅದರ ಮೂಲಕ ನೀವು ಉತ್ಸುಕರಾಗುವುದಿಲ್ಲ ನಿಮಗೆ ಅದರಲ್ಲಿ ಭರವಸೆ ಇಲ್ಲ ನೀವು ಇರಿಸಿಕೊಳ್ಳಲು ಹೋಗುತ್ತಿಲ್ಲ ಎಲ್ಲಾ ಸಂದರ್ಭಗಳಲ್ಲಿ ಖಾಲಿಯಾದ ಮತ್ತು ನಿಮಗೆ ದೊಡ್ಡ ಫಲಿತಾಂಶವನ್ನು ನೀಡುವ ಸಾಮಾನ್ಯ ಕಲ್ಪನೆಯನ್ನು ನಿರ್ಮಿಸಿ ಅರುಣ್ ಕೆ ತಂಗಿರಾಲಾ ಆಂಡ್ರ್ಯೂ ಕೇವಲ ಏನು ಹೇಳಿದನೆಂದು ಮುಂದುವರಿಸಲು ನಾನು ಬಯಸುತ್ತೇನೆ ಹೇಗಾದರೂ ಪ್ರಯೋಗಗಳು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾದ ತಪ್ಪು ಕಲ್ಪನೆ ಮತ್ತು ಪ್ರತ್ಯನುಕರಣೆಸಿಮ್ಯುಲೇಶನ್ ಇರಬೇಕಾಗಿಲ್ಲ ಅದೇ ನಿಯಮಗಳು ನಾವು ಪ್ರಯೋಗಗಳ ವಿನ್ಯಾಸದ ಕುರಿತು ಕಲಿಸುವಾಗ ನೀವು ಕಲಿಯುವ ಎಲ್ಲಾ ನಿಯಮಗಳು ಅಥವಾ ಪ್ರಯೋಗಗಳ ವಿನ್ಯಾಸದಲ್ಲಿ ನೀವು ಕಲಿಯುವ ಸಿದ್ಧಾಂತವು ಸಿಮ್ಯುಲೇಶನ್ಗಳಿಗೆ ಸಮನಾಗಿ ಅನ್ವಯಿಸುತ್ತದೆ ಎಂದು ನಾವು ಸ್ಪಷ್ಟಪಡಿಸುತ್ತೇವೆ ಸಿಮ್ಯುಲೇಶನ್ನಲ್ಲಿ ಒಂದೇ ವ್ಯತ್ಯಾಸವೆಂದರೆ ನೀವು ಹೆಚ್ಚು ಹೆಚ್ಚು ಆಡಬಹುದು ಆದರೆ ಸಂಶೋಧನೆಯು ಅದರ ಸುತ್ತಲೂ ಆಟವಾಡುವುದರ ಬಗ್ಗೆ ಅಲ್ಲ ಅದರ ಉದ್ದೇಶವು ಮನಸ್ಸಿನಲ್ಲಿದೆ ಆದ್ದರಿಂದ ಸಹ ಒಂದು ಉದ್ದೇಶದಿಂದ ಪ್ರಯೋಗಗಳನ್ನು ಮಾಡಲಾಗುತ್ತದೆ ಸಿಮ್ಯುಲೇಶನ್ಗಳು ಒಂದು ಉದ್ದೇಶದಿಂದ ಮಾಡಲಾಗುತ್ತದೆ ಆದ್ದರಿಂದ ನಿಮ್ಮ ಸಿಮ್ಯುಲೇಶನ್ ಸೆಟ್ಟಿಂಗ್ಗಳನ್ನು ನೀವು ಆರಿಸಬೇಕಾಗುತ್ತದೆ ನಿಮ್ಮ ಸಿಮ್ಯುಲೇಟರ್ ಹೇಗೆ ಕೆಲಸ ಮಾಡುತ್ತದೆಂದು ನೀವು ತಿಳಿದುಕೊಳ್ಳಬೇಕು ಯಾವ ರೀತಿಯ ಪರಿಹಾರಗಳನ್ನು ಬಳಸಲಾಗುತ್ತಿದೆ ಮತ್ತು ಕೆಳಗಿರುವ ಎಂಜಿನ್ ಏನು ಮತ್ತು ಹೀಗೆ ನೀವು ಬಳಸುತ್ತಿರುವ ಸರಿಯಾದ ಸೆಟ್ಟಿಂಗ್ಗಳು ಮತ್ತು ಉಪಕರಣವನ್ನು ನೀವು ಆಯ್ಕೆ ಮಾಡಿದ್ದೀರಿಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ ಎಂದು ಖಚಿತ ಪಡಿಸಿಕೊಳ್ಳಬೇಕು ಏಕೆಂದರೆ ಸಿಮ್ಯುಲೇಟರ್ ತುಂಬಾ ಪ್ರಾಣಾಂತಿಕ ಶಸ್ತ್ರಾಸ್ತ್ರವಾಗಿದೆ ಮತ್ತು ನೀವು ನಿಜವಾಗಿಯೂ ಹೆಚ್ಚಿನ ಡೇಟಾವನ್ನು ಉತ್ಪಾದಿಸುವುದನ್ನು ಕೊನೆಗೊಳಿಸಬಹುದು ಮತ್ತು ಅದರಲ್ಲಿ ಒಂದು ಸಣ್ಣ ಭಾಗ ಮಾತ್ರ ನಿಮಗೆ ಉಪಯುಕ್ತವಾಗಿದೆ ಮತ್ತು ನೀವು ಆಳವಾದ ಡೇಟಾವನ್ನು ಕಳೆದುಕೊಳ್ಳಬಹುದು ಆದ್ದರಿಂದ ದಯವಿಟ್ಟು ಪ್ರಯೋಗಿಸಬೇಕಾದ ನಿಯಮಗಳು ಪ್ರಯೋಗಗಳಿಗೆ ಅನ್ವಯವಾಗುವ ಸಿದ್ಧಾಂತ ಆಂಡ್ರ್ಯೂ ನಂತಹ ಸೈದ್ಧಾಂತಿಕ ಕೆಲಸದಲ್ಲೂ ಸಹ ಸಮಾನವಾಗಿ ಸಿಮ್ಯುಲೇಶನ್ಗೆ ಅನ್ವಯಿಸುತ್ತದೆ ಫಣಿಕುಮಾರ್ ನಂತರ ಶಿಸ್ತು ಬಗ್ಗೆ ಒಂದು ಸಣ್ಣ ಅಂಶವಿದೆ ಭರವಸೆ ನೀಡುವ ಒಂದು ಸಣ್ಣ ಫಲಿತಾಂಶವನ್ನು ನಾವು ನೋಡಿದಾಗ ಮತ್ತು ಅದರ ಬಗ್ಗೆ ಹೆಮ್ಮೆಯಿದೆ ಒಂದು ದೊಡ್ಡ ವಿಷಯವಾಗಿ ಬೆಳೆಯಲು ಪ್ರಕಟಣೆ ಅಥವಾ ಪ್ರಸ್ತುತಿಯನ್ನು ಮೌಲ್ಯಯುತವಾಗಿ ಮಾಡುವಾಗ ಇಡೀ ಪ್ರಬಂಧವು ಸ್ವತಃ ತಂತಾನೇ ಆಗಬಹುದು ಆ ಪ್ರಕ್ರಿಯೆಗೆ ಸಾಕಷ್ಟು ಶಿಸ್ತಿನ ಅಗತ್ಯವಿರುತ್ತದೆ ಆದ್ದರಿಂದ ಪ್ರತಿದಿನವೂ ಆ ಗಂಟೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ದಿನನಿತ್ಯದ ಕೆಲಸದ ಬಗ್ಗೆ ಬಹಳ ಸೂಕ್ಷ್ಮವಾಗಿರುವ ಮತ್ತು ತಾರ್ಕಿಕ ಪ್ರಕ್ರಿಯೆಗೆ ಪ್ರತಿ ವಿಸ್ತರಣೆಯನ್ನು ಒಳಪಡಿಸುವುದು ಬಹಳ ಮುಖ್ಯ ಮತ್ತು ಸಂಶೋಧನೆ ನಡೆಯುತ್ತಿರುವ ಪ್ರಯೋಗಾಲಯಗಳ ಸುತ್ತಲೂ ನೀವು ಹೋದರೆ ಅದು ವಿಶ್ವವಿದ್ಯಾನಿಲಯಗಳು ಅಥವಾ ರಾಷ್ಟ್ರೀಯ ಪ್ರಯೋಗಾಲಯಗಳು ಅಥವಾ ಕಂಪನಿಗಳ ಸಂಶೋಧನಾ ವಿಭಾಗಗಳು ನೀವು ವಾಸ್ತವವಾಗಿ ಕೊಳಕು ಬಟ್ಟೆ ಉದ್ದನೆಯ ಕೂದಲಿನ ಭಾರಿ ಗಂಟೆಗಳ ಕಾಲ ಕೆಲಸ ಮಾಡುತ್ತಿರುವ ಸಾಮಾನ್ಯ ಜನರನ್ನು ನಿಜವಾಗಿಯೂ ನೀವು ನೋಡುವಿರಿ ಪ್ರತಿ ದಿನ ಗಮನಾರ್ಹವಾಗಿ ಗಂಟೆಗಳ ಕಾಲ ತಮ್ಮ ಕೆಲಸಕ್ಕೆ ಬರುತ್ತಿರುವುದು ಬಹುಶಃ ಸರಾಸರಿ ಉದ್ಯೋಗ ಕ್ಕಿಂತ ಹೆಚ್ಚು ಜನರು ಹೊರಗಿನಿಂದಲೂ ಸಂಶೋಧನೆಗಳಲ್ಲಿ ಬಹಳ ಗಂಟೆಗಳಷ್ಟು ಕೆಲಸವನ್ನು ಮಾಡುತ್ತಾರೆ ಎಂದು ನೀವು ನೋಡುತ್ತೀರಿ ಅದಕ್ಕೆ ಮುಖ್ಯವಾಗಿ ಭಾವೋದ್ರೇಕದ ಕಾರಣ ಆದರೆ ನೀವು ನಿಯಮಿತವಾಗಿ ಮತ್ತು ಶಿಸ್ತಿನ ರೀತಿಯಲ್ಲಿ ಇರಿಸಬೇಕಾಗುತ್ತದೆ ಇದರಿಂದಾಗಿ ನಿಮ್ಮ ಸಣ್ಣ ಕಲ್ಪನೆಯನ್ನು ದೊಡ್ಡದಕ್ಕೆ ಹೆಚ್ಚಿಸಬಹುದು ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಆದರೆ ಫಣಿ ಕೆಲವು ಕೆಟ್ಟದಾಗಿ ಧರಿಸಿರುವ ಸಂಶೋಧಕರು ಕೂಡಾ ಇದ್ದಾರೆ ಪ್ರೊಫೆಸರ್ ಅರುಣ್ ಕೆ ತಂಗಿರಾಲಾ ಮತ್ತು ಪ್ರತಾಪ್ ಕೇವಲ ಏನು ಹೇಳಿದ್ದಾನೆ ಎಂದು ನಾನು ಪುನಃ ಹೇಳಬೇಕೆಂದು ನಾನು ಭಾವಿಸುತ್ತೇನೆ ನೋಡಿ ಸಂಶೋಧನೆ ಅಥವಾ ನಿಮ್ಮ ಚಿಂತನೆ ನಿಮ್ಮ ಲ್ಯಾಬ್ ಅಥವಾ ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ನೋಟ್ಬುಕ್ ಮತ್ತು ಮುಂತಾದವುಗಳನ್ನು ಮುಚ್ಚುವ ಸಮಯದೊಂದಿಗೆ ಕೊನೆಗೊಳ್ಳುವುದಿಲ್ಲ ಚಿಂತನೆಯ ಪ್ರಕ್ರಿಯೆಯು 24 ಗಂಟೆ ಪ್ರಕ್ರಿಯೆಯಾಗಿದೆ ಇದು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತದೆ ಕೆಕುಲೆ Benzene ರಚನೆಯನ್ನು ತನ್ನ ಕನಸಿನಲ್ಲಿ ಕಂಡುಹಿಡಿದಿದ್ದಾನೆ ಎಂದು ನಿಮಗೆ ತಿಳಿದಿದ್ದರೆ ನನಗೆ ಗೊತ್ತಿಲ್ಲ ಇದರ ಅರ್ಥ ಅವನು ನಿಜವಾಗಿಯೂ ಯೋಚಿಸುತ್ತಿದ್ದನು ಅವನು ತಿನ್ನುವಾಗ ಅದರ ಸ್ನಾನದ ಸಮಯದಲ್ಲಿ ಅವನು ನಡೆದುಕೊಂಡು ಹೋಗುತ್ತಿದ್ದಾಗ ಅದರಲ್ಲಿ ಯೋಚಿಸುತ್ತಿರುತ್ತಾನೆ ಹಾಗಾಗಿ ಎಲ್ಲೆಡೆಯೂ ಆಲೋಚನೆ ಪ್ರಕ್ರಿಯೆಯು ಆಲೋಚನೆಯ ಪ್ರಕ್ರಿಯೆಗೆ ಹೋಗುತ್ತದೆ ಯೋಚನೆ ಎಂದಿಗೂ ಕೊನೆಗೊಳ್ಳುವುದಿಲ್ಲ ಜೆಸಿ ಬೋಸ್ ಪ್ರಸ್ತಾಪಿಸಿದ ಮನಸ್ಸಿನ ಆ ಲ್ಯಾಬ್ ಅನ್ನು ನೀವು ಮುಚ್ಚಲು ಸಾಧ್ಯವಿಲ್ಲ ಆ ಲ್ಯಾಬ್ ಅನ್ನು ಮುಚ್ಚಲಾಗುವುದಿಲ್ಲ ನೀವು ಮುಚ್ಚಿದ ಎಲ್ಲಾ ದೈಹಿಕ ಪ್ರಯೋಗಾಲಯಗಳು ಆದರೆ ನೀವು ಹೊಂದಿರುವ ಮಾನಸಿಕ ಪ್ರಯೋಗಾಲಯವಲ್ಲ ಆದ್ದರಿಂದ ನೀವು ಸಮಸ್ಯೆಯ ಕುರಿತು ಯೋಚಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ನೀವು ಶೀಘ್ರದಲ್ಲೇ ನಿಧಿ ನಿಮ್ಮದಾಗುತ್ತದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಆದ್ದರಿಂದ ನಾವು ಇಲ್ಲಿಯವರೆಗೆ ಚರ್ಚಿಸುತ್ತಿರುವುದರ ಈ ಸನ್ನಿವೇಶದಲ್ಲಿ ಮತ್ತೊಂದು ಉಲ್ಲೇಖವು ಥಾಮಸ್ ಹಕ್ಸ್ಲೆಗೆ ಕಾರಣವಾಗಿದೆ ಮತ್ತು ಉಲ್ಲೇಖ ಸೈನ್ಸ್ ಕೇವಲ ಸಾಮಾನ್ಯ ಅರ್ಥದಲ್ಲಿ ಉತ್ತಮವಾಗಿದೆ ಅಂದರೆ ವೀಕ್ಷಣೆಯಲ್ಲಿ ಕಠಿಣವಾದ ನಿಖರತೆ ಮತ್ತು ತಾರ್ಕಿಕತೆಗೆ ತರ್ಕಕ್ಕೆ ಕರುಣೆಯಿಲ್ಲ ಹಾಗಾಗಿ ನಾವು ಇಲ್ಲಿಯವರೆಗೆ ತಿಳಿಸಲು ಪ್ರಯತ್ನಿಸುತ್ತಿರುವ ಕೆಲವು ಆಲೋಚನೆಗಳನ್ನು ಒಟ್ಟುಗೂಡಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ನಾವು ಈಗ ನೋಡೋಣ ನೀವು ಎಲ್ಲಾ ಸಣ್ಣ ಫಲಿತಾಂಶಗಳನ್ನು ಸಂಗ್ರಹಿಸುವುದನ್ನು ಪ್ರಾರಂಭಿಸಿದಾಗ ಫಲಿತಾಂಶಗಳ ನಿಮ್ಮ ಡಿಪಾಸಿಟರಿಯನ್ನು ನಿರ್ಮಿಸಲು ನಿಮಗೆ ತಿಳಿದಿದೆ ನಿಮ್ಮ ಫಲಿತಾಂಶಗಳು ಸರಿಯಾಗಿವೆ ಎಂದು ನಿಮಗೆ ಹೇಗೆ ಗೊತ್ತು ಅವುಗಳು ಗಮನಾರ್ಹವೆಂದು ನಿಮಗೆ ಹೇಗೆ ಗೊತ್ತು ಆದ್ದರಿಂದ ಬಹುಶಃ ಆಂಡ್ರ್ಯೂ ಇದನ್ನು ಆರಂಭಿಸಬಹುದು ಫಣಿಕುಮಾರ್ ಹೌದು ನಾನು ಏನನ್ನಾದರೂ ಹೇಳಲು ಬಯಸುತ್ತೇನೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಹೌದು ಫಣಿಕುಮಾರ್ ಆದ್ದರಿಂದ ಮೂಲಭೂತವಾಗಿ ಹೇಳಬೇಕೆಂದರೆ ನಾವು ಹಲವಾರು ನೂರಾರು ವರ್ಷಗಳವರೆಗೆ ಹೊಂದಿರುವ ಸಂಶೋಧನಾ ಉದ್ಯಮವು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲ ಅಂದರೆ ಎಲ್ಲರೂ ಅದನ್ನು ಒಪ್ಪಿಕೊಂಡರೆ ಸರಿ ಇಲ್ಲ ಅದು ಹಾಗೆ ಅಲ್ಲ ಒಬ್ಬ ತಜ್ಞನು ಎಲ್ಲರೂ ಅವನ ಮುಂದೆ ತಪ್ಪೆಂದು ಸಾಬೀತುಪಡಿಸಬಹುದು ಮತ್ತು ನಂತರ ಅವನ ಅಥವಾ ಆಕೆಯ ಕಲ್ಪನೆಯು ನಂತರ ಶಾಶ್ವತವಾಗಿ ಮೇಲುಗೈ ಸಾಧಿಸಬಹುದು ಆದ್ದರಿಂದ ಅದು ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಅಲ್ಲ ಇದು ಒಂದು ಪ್ರಕ್ರಿಯೆ ಅಲ್ಲ ಅಲ್ಲಿ ಹೆಚ್ಚು ಗುರುತಿಸಲ್ಪಟ್ಟ ಯಾರಾದರೂ ಹೇಳಲು ಸಾಧ್ಯವಾಗುತ್ತದೆ ಮತ್ತು ನಂತರ ಎಲ್ಲರೂ ಒಪ್ಪುತ್ತಾರೆ ಆದ್ದರಿಂದ ಇದು ಒಬ್ಬರಿಗೊಬ್ಬರು ಪರಸ್ಪರ ವಿಮರ್ಶಿಸಲು ಸಿದ್ಧರಿರುವ ಒಂದು ಪ್ರಕ್ರಿಯೆಯಾಗಿದೆ ಮತ್ತು ತದನಂತರ ಅದನ್ನು ನಿರಾಕರಿಸಲಾಗದಷ್ಟು ಸತ್ಯವನ್ನು ಹಿಡಿದಿಟ್ಟುಕೊಳ್ಳಿ ಆದ್ದರಿಂದ ಆ ವರಿಷ್ಠ ಭಾಗವು ಬಹಳ ಮುಖ್ಯವಾಗಿದೆ ಮತ್ತು ನಾವು ಸಂಶೋಧನೆಯ ಫಲಿತಾಂಶಗಳನ್ನು ಪ್ರಸಾರ ಮಾಡುವ ಮಾರ್ಗವನ್ನು ನೀವು ಗಮನಿಸಿದರೆ ಅದು ಮೂಲಭೂತವಾಗಿ ವರಿಷ್ಠ ಪರಿಶೀಲನೆಯಿಂದ ಮತ್ತು ನಂತರ ಪ್ರತಿ ಕೆಲಸವನ್ನು ಟೀಕಿಸುವ ಮತ್ತು ಮೌಲ್ಯೀಕರಿಸುವ ಮತ್ತು ಸಮರ್ಪಕವಾಗಿರುತ್ತದೆ ಆದ್ದರಿಂದ ವರಿಷ್ಠ ಪೀರ್ ಸಮುದಾಯ ಯಾವುದನ್ನು ಗುರುತಿಸುವುದು ಬಹಳ ಮುಖ್ಯವಾಗಿದೆ ಮತ್ತು ವೃತ್ತಿಪರ ಸಮಾಜಗಳು ಆ ಅಂಶದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತವೆ ಮತ್ತು ಆಂಡ್ರ್ಯೂ ನೀವು ಹೇಳಲು ಏನನ್ನಾದರೂ ಇವೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ನಾನು ಕೆಲವೇ ಕೆಲವು ಮುಖ್ಯವಾದುದು ಎಂದು ನಾನು ಭಾವಿಸುತ್ತೇನೆ ನಾವೆಲ್ಲರೂ ಫಣಿಯಂತೆಯೇ ಕೆಲಸ ಮಾಡುತ್ತಿದ್ದೇವೆ ಅದು ಇಂದು ಜಾಗತಿಕ ಪ್ರದೇಶವಾಗಿದೆ ನನ್ನ ಕೆಲಸವು ಭಾರತಕ್ಕೆ ಮಾತ್ರ ಅನ್ವಯಿಸುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಅಥವಾ ಇದು ಕೆಲಸ ಮಾಡದ ಸ್ಥಳೀಯ ರೀತಿಯಲ್ಲಿ ಕೆಲವು ಸಂಶೋಧನೆ ಜಾಗತಿಕ ಇಂದ ನಿಮ್ಮ ಪ್ರತಿಸ್ಪರ್ಧಿಗಳು ಚೀನಾ ಜಪಾನ್ ಅಮೇರಿಕಾ ಯುರೋಪ್ ಎಲ್ಲೆಡೆ ಮತ್ತು ಆ ಸ್ಥಳಗಳಲ್ಲಿ ಖಂಡಿತವಾಗಿಯೂ ಪ್ರಪಂಚದಾದ್ಯಂತ ಇವೆ ಪೀರ್ ಸಮುದಾಯದವರು ಮತ್ತು ಪೀರ್ ಸಮುದಾಯದಿಂದ ಒಟ್ಟಿಗೆ ಸಂಪರ್ಕ ಹೊಂದಿದ್ದು ಅಂತರರಾಷ್ಟ್ರೀಯ ಮತ್ತು ಗಮನಾರ್ಹ ರಾಷ್ಟ್ರೀಯ ಪೀರ್ ಸಮುದಾಯವೂ ಇದೆ ಮತ್ತು ನೀವು ಪೀರ್ ಸಮುದಾಯವನ್ನು ಗುರುತಿಸಬೇಕು ಉದಾಹರಣೆಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಈ ಕ್ಷೇತ್ರಗಳಲ್ಲಿ ಹೆಚ್ಚಿನವು ಐಇಇಇ ಒಂದು ದೊಡ್ಡ ಪೀರ್ ಗುಂಪು ಮತ್ತು ಐಇಇಇನ ತಾಂತ್ರಿಕ ಸಂಘಗಳು ಬಹುತೇಕ ಎಲ್ಲ ಎಂಜಿನಿಯರಿಂಗ್ ಪ್ರದೇಶಗಳನ್ನು ಒಳಗೊಂಡಿವೆ ಮತ್ತು ಪ್ರತಿಯೊಂದು ಪ್ರದೇಶವೂ ಸ್ಥಳೀಯ ಅಧ್ಯಾಯಗಳು ಇತ್ಯಾದಿಗಳಂತೆಯೇ ಒಂದೇ ರೀತಿಯ ವಿಷಯಗಳನ್ನು ಹೊಂದಿದೆ ಎಂದು ನನಗೆ ಖಾತ್ರಿಯಿದೆ ಪ್ರಖ್ಯಾತ ವರಿಷ್ಠ ಸಮುದಾಯಗಳ ಈ ಸಮಾಜಗಳಿಂದ ನಡೆಸಲ್ಪಡುವ ನಿಯತಕಾಲಿಕಗಳನ್ನು ಗುರುತಿಸುವುದು ಮತ್ತು ನಂತರ ಅವು ನಡೆಸುತ್ತಿರುವ ಸಮ್ಮೇಳನಗಳನ್ನು ಗುರುತಿಸುವುದು ಮುಖ್ಯ ವಿಷಯವಾಗಿದೆ ಅಲ್ಲಿ ಬಹಳಷ್ಟು ಸಂಗತಿಗಳಿವೆ ಅವರು ತಾಂತ್ರಿಕ ಕೋರ್ಸ್ ಪ್ರಾಯೋಜಕತ್ವ ಇತ್ಯಾದಿಗಳು ಸಮಾಜವನ್ನು ಸ್ವತಃ ನಡೆಸುವ ಸಮ್ಮೇಳನಗಳಿಂದ ಭಿನ್ನವಾಗಿರುತ್ತವೆ ಆದ್ದರಿಂದ ನೀವು ವಿಮರ್ಶಾತ್ಮಕವಾಗಿರುವುದನ್ನು ಗುರುತಿಸಬೇಕು ಮತ್ತು ನಂತರ ನೋಡಲು ಪ್ರಯತ್ನಿಸಿ ಎಷ್ಟು ಹೆಚ್ಚಿನದು ನೀವು ಹೋಗಬಹುದು ಮತ್ತು ಅಲ್ಲಿ ವಿವಿಧ ಹಂತಗಳಿವೆ ಅಂದರೆ ಅಲ್ಲಿ ಅದು ಕಾನ್ಫರೆನ್ಸ್ಗೆ ವಿವಿಧ ಹಂತಗಳನ್ನು ಹೊಂದಿದೆ ನಿಯತಕಾಲಿಕಗಳಿಗೆ ವಿಭಿನ್ನ ಹಂತದಲ್ಲಿ ಅದು ರನ್ ಆಗಿದ್ದರೂ ಸಹ ಅದೇ ಸಮಾಜದಿಂದ ಮತ್ತು ಅದು ಸರಿ ನೀವು ಮಾಡಬಹುದಾದ ಅತ್ಯುತ್ತಮದನ್ನು ಗುರುತಿಸಲು ಮತ್ತು ನೀವು ಎಲ್ಲಿಯೇ ಇರಲಿ ಆದರೆ ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಪೀರ್ ಸಮುದಾಯಗಳಿಗೆ ಘನವಾದ ಪ್ರಸಿದ್ಧ ಸಂಶೋಧನೆಯನ್ನು ಗುರುತಿಸಿ ಮತ್ತು ನಿಮ್ಮ ಫಲಿತಾಂಶಗಳನ್ನು ಪ್ರಕಟಿಸಲು ಪ್ರಯತ್ನಿಸಿ ಮತ್ತು ನಿಮ್ಮ ಕೆಲಸವು ಹೇಗೆ ಸೂಕ್ತವಾಗಿದೆ ನೀವು ಎಷ್ಟು ಒಳ್ಳೆಯದು ಎಂಬುದನ್ನು ಕಂಡುಹಿಡಿಯುವಲ್ಲಿ ಇದು ಒಂದು ದಾರಿಯಾಗಿದೆ ತಂಗಿರಾಲ ಆದ್ದರಿಂದ ನಾನು ಸೇರಿಸಲು ಬಯಸುತ್ತೇನೆ ಪ್ರಶ್ನೆಗೆ ಮರಳಿ ಹೋಗುವುದು ನಿಮ್ಮ ಫಲಿತಾಂಶಗಳು ಸರಿಯಾದ ಮತ್ತು ಮಹತ್ವದ್ದಾಗಿವೆ ಎಂದು ನಿಮಗೆ ಹೇಗೆ ಗೊತ್ತು ಇದೀಗ ನಾನು ಮೊದಲು ಈ ಹೇಳಿಕೆಯನ್ನು ಮಾಡಿದ್ದೇನೆ ಎಂದು ನೀವು ಭಾವಿಸಿದರೆ ನೀವು ಒಂದು ಅಂತರ್ದೃಷ್ಟಿಯನ್ನು ಹೊಂದಿರಬೇಕು ಆದರೆ ನೀವು ಅನುಭವದೊಂದಿಗೆ ಅಂತರ್ಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತೀರಿ ಮತ್ತು ಎಲ್ಲೋ ನಿಮಗೆ ತಿಳಿದಿರುವಿರಿ ಈ ಫಲಿತಾಂಶವು ಅರ್ಥಪೂರ್ಣವಾಗಿದೆ ಅಥವಾ ಅರ್ಥವಿಲ್ಲ ನೀವು ಫಲಿತಾಂಶವನ್ನು ಪಡೆದಾಗ ಅದನ್ನು ಗುಣಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ ಮೌಲ್ಯೀಕರಿಸಲು ಮುಖ್ಯವಾಗಿದೆ ಅದು ಮೊದಲ ಮುಖ್ಯ ಹಂತವಾಗಿದೆ ಫಲಿತಾಂಶವು ಸರಿಯಾಗಿದೆಯೆಂದು ನೀವು ಹೇಳಲು ಬಯಸಿದರೆ ಕನ್ವಿಕ್ಷನ್ ನಿಮ್ಮಿಂದ ಆರಂಭವಾಗಬೇಕು ನೀವು ಅದನ್ನು ಸರಿ ಎಂದು ಹೇಳಲು ಯಾರನ್ನಾದರೂ ಅವಲಂಬಿಸಿರಬಾರದು ಮತ್ತು ನಂತರ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಿಮ್ಮ ಸಲಹೆಗಾರರೊಂದಿಗೆ ಚರ್ಚಿಸುವುದು ಎರಡನೆಯ ಹೆಜ್ಜೆ ಏಕೆಂದರೆ ಅಲ್ಲಿ ಒಂದು ಚರ್ಚೆ ಮತ್ತು ನೀವು ಸರಿಯಾಗಿರಬಹುದು ಮತ್ತು ನೀವು ಮನವರಿಕೆ ಮಾಡಬಹುದು ಅಥವಾ ನೀವು ತಪ್ಪಾಗಿರಬಹುದು ಮತ್ತು ನಂತರ ಅದನ್ನು ನಿಮ್ಮ ಸ್ವಂತ ಸಂಶೋಧನಾ ಗುಂಪಿನೊಂದಿಗೆ ಹಂಚಿಕೊಳ್ಳುತ್ತೀರಿ ಆದ್ದರಿಂದ ನಿಮ್ಮ ಸಂಶೋಧನೆಯಿಂದ ನಿಮಗೆ ಗೊತ್ತಾ ಸಣ್ಣ ಗುಂಪು ಪ್ರಸ್ತುತಿ ಮಾಡಿ ನಿಮ್ಮ ಸಲಹೆಗಾರನು ಅದರ ಮೇಲೆ ಒತ್ತಾಯಿಸದಿದ್ದರೂ ಸಹ ಈ ಫಲಿತಾಂಶಗಳನ್ನು ನನ್ನ ಗುಂಪಿನೊಂದಿಗೆ ಮುಕ್ತವಾಗಿ ಚರ್ಚಿಸಲು ನಾನು ಬಯಸುತ್ತೇನೆ ಮತ್ತು ಏಕೆಂದರೆ ನೀವು ವಿಮರ್ಶಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯುತ್ತೀರಿ ಎಂದು ಭಾವಿಸುತ್ತೀರಿ ನೀವು ಅಸಮಾಧಾನಗೊಂಡಾಗ ನೀವು ದುಃಖಗೊಂಡಾಗ ನಿಮ್ಮ ದುಃಖವನ್ನು ಸುರಿಯುತ್ತಾ ಇಲ್ಲಿ ಕೇಳುವುದು ನಿಜವಾಗಿಯೂ ನಿಮಗೆ ಸಹಾಯ ಮಾಡುತ್ತದೆ ಎಂದು ಅವರು ಹೇಳುವಂತಹ ಸರಳ ಚರ್ಚೆ ಅಂತೆಯೇ ನಿಮ್ಮ ಫಲಿತಾಂಶಗಳ ಬಗ್ಗೆ ನೀವು ಉತ್ಸುಕನಾಗಿದ್ದಾಗ ನಿಮ್ಮ ಗುಂಪಿನ ಸದಸ್ಯರೊಂದಿಗೆ ಅದನ್ನು ಹಂಚಿಕೊಳ್ಳುವುದರಿಂದ ನಿಜವಾಗಿಯೂ ನಿಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ಹೆಚ್ಚಿನ ಗ್ರಹಿಕೆಯು ಬರುತ್ತವೆ ನಾನು ಸಂಶೋಧನೆಯ ಪ್ರಮುಖ ಪದವು ಗ್ರಹಿಸುವ ಮತ್ತು ಕೆಲವೊಮ್ಮೆ ಅತ್ಯಲ್ಪ ಫಲಿತಾಂಶಗಳು ಬಹಳ ಮಹತ್ವದ್ದಾಗಿರುತ್ತದೆ ಪರಿಕಲ್ಪನೆಯ ಬದಲಾವಣೆಯೊಂದಿಗೆ ಮತ್ತು ಇದು ಬಹಳ ಮುಖ್ಯವಾದ ಭಾಗವಾಗಿದೆ ಮತ್ತು ನಂತರ ಅದನ್ನು ಹಂಚಿಕೊಂಡಿದೆ ವೈಜ್ಞಾನಿಕ ಸಮುದಾಯಕ್ಕೆ ಸಂವಹನಗಳ ಮೂಲಕ ಪತ್ರಿಕೆಗಳ ಮೂಲಕ ಹೀಗೆ ಸಂವಹನ ಮಾಡುವುದು ಮತ್ತು ಅದಕ್ಕಾಗಿಯೇ ವರಿಷ್ಠ ಸಮುದಾಯವು ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದರೆ ಪ್ರಾರಂಭ ಪ್ರಕ್ರಿಯೆಯು ನಿಮ್ಮೊಂದಿಗೆ ಇರುತ್ತದೆ ನೀವು ಸಮಸ್ಯೆಯ ಮಾಲೀಕರಾಗಿರುವಿರಿ ನೀವು ಫಲಿತಾಂಶದ ಮಾಲೀಕರಾಗಿರುವಿರಿ ಫಲಿತಾಂಶದ ವಿಶ್ವಾಸಾರ್ಹತೆಯ ಸಂಪೂರ್ಣ ಮಾಲೀಕತ್ವವನ್ನು ನೀವು ತೆಗೆದುಕೊಳ್ಳುತ್ತೀರಿ ಅದು ಸರಿ ಮತ್ತು ಅದು ಸಂಭವಿಸಬೇಕಾದರೆ ನೀವು ಊರ್ಜಿತಗೊಳಿಸುವಿಕೆಯನ್ನು ಸೈದ್ಧಾಂತಿಕವಾಗಿ ಅಥವಾ ಪ್ರಾಯೋಗಿಕವಾಗಿ ಯಾವುದೇ ಸಿಮ್ಯುಲೇಶನ್ಗಳ ಮೂಲಕ ಸಾಕಷ್ಟು ಮಾಡಿರಬೇಕು ನಿಮ್ಮ ಫಲಿತಾಂಶವು ಅರ್ಥಪೂರ್ಣವಾಗಿದೆ ಎಂದು ತೋರಿಸುವ ಎರಡನೇ ಮಾರ್ಗವನ್ನು ನೀವು ಹೊಂದಿರಬೇಕು ಫಣಿಕುಮಾರ್ ನಾವು ಕಲಿಕೆಯ ಬಗ್ಗೆ ಮಾಡಲು ಬಯಸುವ ಒಂದು ಹಂತವಿದೆ ನಾವು ಪ್ರತಿ ಉಪಕರಣದ ಪ್ರತಿಯೊಂದು ನಿರ್ದಿಷ್ಟ ವಿವರಗಳಿಗೆ ಹೋಗುತ್ತೇವೆ ಮತ್ತು ನಾವು ಸಂಶೋಧನೆಗೆ ಕೈಗೊಳ್ಳುವುದಕ್ಕೆ ಮುಂಚಿತವಾಗಿ ಎಲ್ಲಾ ವಿಷಯಗಳನ್ನು ತೆಗೆದುಕೊಳ್ಳುತ್ತೇವೆ ತಂಗಿರಾಲ ಸಂಶೋಧನೆಗೆ ಪ್ರೊಫೆಸರ್ ಜಿ ಫಣಿಕುಮಾರ್ ಆದ್ದರಿಂದ ಸಂಶೋಧನೆಯಲ್ಲಿ ನಾನು ಕಲಿಕೆಯ ಅನೇಕ ತಂತ್ರಗಳ ಸಂಯೋಜನೆ ಇದೆ ಎಂದು ಭಾವಿಸುತ್ತೇನೆ ಸ್ಲೈಡ್ ಟೈಮ್ ಅನ್ನು ಗಮನಿಸಿ 1334ಆದ್ದರಿಂದ ನಾವು ಸಾಮಾನ್ಯವಾಗಿ ಮಾತನಾಡುತ್ತೇವೆ ಸಮಯದ ಕಲಿಕೆ ಎಂದು ಕರೆಯಲ್ಪಡುವಂತಹವು ಉದಾಹರಣೆಗೆ ನಿಮಗೆ ತಿಳಿದಿರುವ ಪಾಕವಿಧಾನವನ್ನು ನೀವು ತಯಾರಿಸುವಾಗ ನಿಮಗೆ ಮಾತ್ರ ತಿಳಿದಿರಬೇಕು ಭಕ್ಷ್ಯ ಮಾಡಲು ಅಗತ್ಯವಾದ ವಿವರ ಯಾವದರೊಂದಿಗೆ ಏನು ಮಿಶ್ರಣ ಮಾಡಬಹುದೆಂದು ನೀವು ಸಿದ್ಧಾಂತಕ್ಕೆ ಹೋಗುತ್ತಿಲ್ಲ ಪ್ರೊಫೆಸರ್ ಅರುಣ್ ಕೆ ತಂಗಿರಾಲಾ ಮತ್ತು ನೀವು ವಸ್ತುಗಳ ವಿಜ್ಞಾನವನ್ನು ಬಯಸುವುದಿಲ್ಲ ಫಣಿಕುಮಾರ್ ವಸ್ತುಗಳ ವಿಜ್ಞಾನಕ್ಕೆ ಹೋಗಬಾರದು ನಂತರ ಅಲ್ಲಿ ಸ್ಟ್ರಾಟೆಜಿಕ್ ಕಲಿಕೆ ಎಂದು ಕರೆಯಲಾಗುವ ಇನ್ನೊಂದು ಕಲಿಕೆಯ ಮಾದರಿ ಇದೆ ಅಲ್ಲಿ ನೀವು ಮೂಲಭೂತವಾಗಿ ಗುರಿಯನ್ನು ಹೊಂದಿರುತ್ತಾರೆ ಮತ್ತು ಆ ಗುರಿಯನ್ನು ಸಾಧಿಸುವುದಕ್ಕಾಗಿ ಮಾತ್ರ ನೀವು ಆಸಕ್ತಿ ಹೊಂದಿದ್ದೀರಿ ನಿಮಗೆ ಬೇರೆಯದರಲ್ಲಿ ಆಸಕ್ತಿಯಿಲ್ಲ ಮತ್ತು ಆಳವಾದ ಕಲಿಕೆ ಎಂಬ ಇನ್ನೊಂದು ಮಾದರಿ ಇದೆ ಅಲ್ಲಿ ನೀವು ನಿಜವಾಗಿಯೂ ಜ್ಞಾನದ ಕೆಳಭಾಗಕ್ಕೆ ಹೋಗಲು ತಿಳಿದಿರುವಿರಿ ಮತ್ತು ನಂತರ ನಿಮ್ಮ ಜ್ಞಾನವನ್ನು ನಿಮ್ಮ ದೀರ್ಘಕಾಲೀನ ಸ್ಮರಣೆಗೆ ಪಡೆಯಿರಿ ಸಂಶೋಧನೆಯು ಈ ಎಲ್ಲ ಮೂರು ಅಂಶಗಳನ್ನು ಒಂದು ರೀತಿಯಲ್ಲಿ ಆಲೋಚಿಸುತ್ತಿದೆ ಎಂದು ನಾನು ಭಾವಿಸುತ್ತೇನೆ ಉದಾಹರಣೆಗೆ ಕಲ್ಪನೆಯನ್ನು ತಿಳಿಸುವ ರೀತಿಯಲ್ಲಿ ತ್ವರಿತವಾಗಿ ಒಂದು ಕಥಾವಸ್ತುವನ್ನು ಮಾಡಲು ನೀವು ಬಯಸುತ್ತೀರಿ ಎಂದು ನಾವು ತಿಳಿಸೋಣ ಅದಕ್ಕಾಗಿ ಸ್ಕ್ರಿಪ್ಟ್ ಅನ್ನು ನೀವು ಚಾಪ ಲ್ಯಾಬ್ ತೆಗೆದುಕೊಳ್ಳಲು ಬಯಸುತ್ತೀರಿ ಆದ್ದರಿಂದ ನೀವು ಆ ಮಟ್ಟಿಗೆ ತಿಳಿದುಕೊಳ್ಳಿ ನೀವು ನೋಡಬೇಕಾದ ಅಗತ್ಯವಿಲ್ಲ ಈ ಎಲ್ಲಾ ಸಂಗತಿಗಳು ಲ್ಯಾಬ್ ವಾಸ್ತವವಾಗಿ ಹೇಗೆ ಮಾಡುತ್ತಿದೆ ತದನಂತರ ಸ್ಟ್ರಾಟೆಜಿಕ್ ಕಲಿಕೆ ನೀವು ಮೂಲತಃ ಒಂದು ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಪರಿಹರಿಸಲು ಅಗತ್ಯವಿರುವ ಮಟ್ಟಿಗೆ ಮಾತ್ರ ನೀವು ಅರ್ಥೈಸಿಕೊಳ್ಳುತ್ತೀರಿ ಆದರೆ ನಿಮ್ಮ ಸ್ವಂತ ಕೋರ್ ಕ್ಷೇತ್ರದ ಸಂಶೋಧನೆಗೆ ಅದು ಬಂದಾಗ ಆಳವಾದ ಕಲಿಕೆಯಲ್ಲಿ ಸಾಧಿಸಲು ಇದು ಬಹಳ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಸಂಶೋಧನೆಯ ಬಗ್ಗೆ ನೀವು ತಿಳಿದುಕೊಳ್ಳುವ ರೀತಿಯಲ್ಲಿ ಈ ಪ್ರೌಢಶಾಲೆಯಲ್ಲಿ ನೀವು ಮಾಡುತ್ತಿರುವ ರೀತಿಯಲ್ಲಿ ಅಥವಾ ಈ ಪ್ರವೇಶ ಪರೀಕ್ಷೆಗಳಿಗೆ ನೀವು ತಯಾರಿ ಮಾಡುವಾಗ ಸಂಶೋಧನೆಗೆ ಅನ್ವಯಿಸುವುದಿಲ್ಲ ಎಂದು ಸ್ವಲ್ಪ ಚುರುಕುಬುದ್ಧಿಯಿರುವುದು ಬಹಳ ಮುಖ್ಯ ಆದ್ದರಿಂದ ಕಲಿಕೆಯ ನಿಮ್ಮ ವರ್ತನೆ ನೀವು ಸಂಶೋಧನೆಗೆ ಪ್ರಾರಂಭಿಸಲು ಬಯಸುವ ಕ್ಷಣವನ್ನು ಬದಲಿಸಬೇಕು ಪ್ರೊಫೆಸರ್ ಅರುಣ್ ಕೆ ತಂಗಿರಾಲಾ ಮತ್ತು ಮೂರೂ ಮೂವರು ವಿವಿಧ ಸಮಯ ಮಾಪಕಗಳನ್ನು ಹೊಂದಿದ್ದಾರೆ ಫಣಿಕುಮಾರ್ ಇವುಗಳೆಲ್ಲವೂ ವಿಭಿನ್ನ ಸಮಯ ಮಾಪಕಗಳಲ್ಲಿವೆ ತಂಗಿರಾಲಾ ವಿಭಿನ್ನ ಸಮಯದ ಮಾಪಕಗಳು ಮತ್ತು ಪಿಎಚ್ಡಿಗಳು ಈ ಎಲ್ಲಾ ಮೂರು ಅಂಶಗಳನ್ನು ಒಳಗೊಂಡಿರುತ್ತವೆ ಮತ್ತು ಆಳವಾಗಿ ಒಮ್ಮುಖವಾಗುತ್ತವೆ ಕೇವಲ ಸಮಯದೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಆಳವಾದ ಅಂತ್ಯಗೊಳ್ಳುತ್ತದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಆದ್ದರಿಂದ ಸಂಶೋಧನೆಗಳಲ್ಲಿ ಒಂದು ಅಂಶವೆಂದರೆ ಟೀಮ್ ವರ್ಕ್ ಅನ್ನು ನಾವು ಇಲ್ಲಿಯವರೆಗೆ ಮುಟ್ಟಲಿಲ್ಲ ನೀವು ನಿಜವಾಗಿಯೂ ಪ್ರಜ್ಞಾಪೂರ್ವಕವಾಗಿ ಅಥವಾ ಅರಿವಿಲ್ಲದೆ ಟೀಮ್ವರ್ಕ್ನಲ್ಲಿ ಪಾಲ್ಗೊಳ್ಳುತ್ತೀರಿ ಅಪರೂಪವಾಗಿ ನಾವು ಹೊಂದಿದ್ದೇವೆ ಅಂದರೆ ಅದು ಅಸಾಧ್ಯವೆಂದು ಅಲ್ಲ ಆದರೆ ಸಾಮಾನ್ಯವಾಗಿ ನಾವು ಸಂಪೂರ್ಣವಾಗಿ ಪ್ರತ್ಯೇಕಿಸಿ ಜನರನ್ನು ಹೊಂದಿಲ್ಲ ಮತ್ತು ನಂತರ ತಮ್ಮದೇ ಆದ ಸಂಶೋಧನೆಗಳನ್ನು ಮಾಡುತ್ತಿದ್ದೇವೆ ಕೆಲವು ಇವೆ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಗುಂಪಿನೊಂದಿಗೆ ಕೆಲಸ ಮಾಡುತ್ತಿದ್ದೇವೆ ನೀವು ಗುಂಪಿನಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿ ಅಥವಾ ಒಂದು ಪೋಸ್ಟ್ ಡಾಕ್ ಆಗಿರುತ್ತೀರಿ ಮತ್ತು ಆದ್ದರಿಂದ ನಿಮ್ಮೊಂದಿಗೆ ಕಲಿಯುತ್ತಿರುವ ಕೆಲವು ವಿಭಿನ್ನ ಅನುಭವವಿರುವ ಜನರಿದ್ದಾರೆ ನೀವು ಕಲಿಯುತ್ತಿರುವ ಕೆಲವು ನೀವು ಬೋಧಿಸುತ್ತಿರುವುದು ಮತ್ತು ಕೆಲವೊಮ್ಮೆ ಪಾತ್ರಗಳನ್ನು ಹಿಂತಿರುಗಿಸಲಾಗುತ್ತದೆ ಮತ್ತು ಆದ್ದರಿಂದ ನೀವು ಆರಾಮದಾಯಕವಾಗಬೇಕಾದ ಪ್ರಕ್ರಿಯೆ ಮತ್ತು ನೀವು ಅರ್ಥಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ಇದು ಯಾವಾಗಲೂ ಟೀಮ್ ವರ್ಕ್ ಆಗಿರುತ್ತದೆ ಮತ್ತು ನೀವು ಅದರಲ್ಲಿ ಸಂತೋಷದ ಮತ್ತು ಸಂತೋಷದ ಪಾಲ್ಗೊಳ್ಳುವವರಾಗಿರಬೇಕು ನೀವು ಏಕರೂಪವಾಗಿ ಗುಂಪುಗಳನ್ನು ಹುಡುಕುತ್ತೀರಿ ಮತ್ತು ತಂಡದ ಕೆಲಸದಲ್ಲಿ ಭಾಗವಹಿಸಲು ಇಷ್ಟವಿಲ್ಲದ ಸಾಂದರ್ಭಿಕ ಸಂಶೋಧಕನನ್ನು ನೀವು ನಿರಂತರವಾಗಿ ಹುಡುಕುತ್ತೀರಿ ದೀರ್ಘಾವಧಿಯಲ್ಲಿ ನಾನು ಯೋಚಿಸುವುದಿಲ್ಲ ಇದು ಒಂದು ದೊಡ್ಡ ಕಲ್ಪನೆ ಅಲ್ಲ ಬಹುಶಃ ನೀವು ಅಲ್ಪಾವಧಿಯಲ್ಲಿಯೇ ಅವುಗಳಲ್ಲಿ 1 ಅಥವಾ 2 ಅವು ಯಶಸ್ವಿಯಾಗಿವೆ ಅವರು ಸಂಪನ್ಮೂಲಗಳನ್ನು ಮರೆಮಾಡಲು ಪ್ರಯತ್ನಿಸುತ್ತಾರೆ ಅವುಗಳು ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವುದಿಲ್ಲ ಆದರೆ ದೀರ್ಘಾವಧಿಯಲ್ಲಿ ಅದು ಒಳ್ಳೆಯ ಉಪಾಯವಲ್ಲ ವಿಶ್ವವು ಸಿಗುತ್ತದೆ ನಾವು ಪೀರ್ ಸಮುದಾಯದ ಬಗ್ಗೆ ಮಾತನಾಡುತ್ತೇವೆ ಇದು ಒಂದೇ ಸಮಾನ ಸಮುದಾಯವಾಗಿದ್ದು ಜನರು ನಿಮಗೆ ತಿಳಿದಿರುವುದಕ್ಕಿಂತ ಮುಂಚಿತವಾಗಿ ನೀವು ನೋಡುತ್ತೀರಿ ಮತ್ತು ಕೇವಲ ಸಮಯವನ್ನು ನೋಡುತ್ತಾರೆ ಇದು ಕೆಲಸ ಮಾಡುವುದು ಸುಲಭವಲ್ಲ ಎಂದು ಅವರು ನೋಡುತ್ತಾರೆ ಆದ್ದರಿಂದ ಟೀಮ್ವರ್ಕ್ ಬಹಳ ಮುಖ್ಯ ನಿಮ್ಮ ಸುತ್ತಲಿರುವ ಜನರೊಂದಿಗೆ ಹೇಗೆ ಕೆಲಸ ಮಾಡಬೇಕೆಂದು ನೀವು ತಿಳಿದಿರಬೇಕು ಮತ್ತು ನೀವು ಕ್ರೆಡಿಟ್ ಅನ್ನು ಹೇಗೆ ಹಂಚಿಕೊಳ್ಳಬೇಕು ಎಂದು ತಿಳಿಯಬೇಕು ಆದ್ದರಿಂದ ನೀವು ಪ್ರಕಟಣೆಯನ್ನು ಬರೆಯುವಾಗ ಯಾರ ಕೆಲಸ ಇದು ಎಂದು ತಿಳಿಯಬೇಕು ಆ ನಿರ್ದಿಷ್ಟ ಪ್ರಕಟಣೆಯ ಕೋರ್ ಮತ್ತು ಆದ್ದರಿಂದ ಆ ವ್ಯಕ್ತಿಗೆ ಆದ್ಯತೆ ನೀಡಬೇಕು ಇಲ್ಲಿ ಉಲ್ಲೇಖ ಇಸಾಕ್ ನ್ಯೂಟನ್ನಿಂದ ಬಂದಿದೆ ಉಲ್ಲೇಖ ನಾನು ಇತರ ಜನರಿಗಿಂತ ಹೆಚ್ಚಿನದನ್ನು ನೋಡಿದ್ದೇನೆಂದರೆ ನಾನು ದೈತ್ಯರ ಭುಜದ ಮೇಲೆ ನಿಂತುಕೊಂಡಿದ್ದೇನೆ ಎಂದು ಹೇಳುವಲ್ಲಿ ಅನೇಕರು ಇದನ್ನು ಕೇಳುತ್ತಾರೆಂದು ನನಗೆ ಖಾತ್ರಿಯಿದೆ ಮತ್ತು ಟೀಮ್ ವರ್ಕ್ ತುಂಬಾ ಸುಂದರವಾಗಿ ಈ ಕಲ್ಪನೆಯನ್ನು ಸೆರೆಹಿಡಿಯುತ್ತದೆ ಎಂದು ನಾನು ಭಾವಿಸುತ್ತೇನೆ ವಾಸ್ತವವಾಗಿ ಅವರು ಭಾರಿ ಪ್ರಮಾಣದಲ್ಲಿ ತಂಡದ ಕೆಲಸವನ್ನು ಮಾತನಾಡುತ್ತಿದ್ದಾರೆ ಅಲ್ಲಿ ಅವರು ನಿಮ್ಮ ಗುಂಪನ್ನು ಮಾತ್ರ ತಿಳಿದಿಲ್ಲ ಆದರೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಅವನ ಮುಂದೆ ಕೆಲಸ ಮಾಡಿದ ಇತರ ಜನರನ್ನು ನೀವು ತಿಳಿದಿರುವಿರಿ ಆ ಪ್ರದೇಶಕ್ಕೆ ಯಾರು ಕೊಡುಗೆ ನೀಡಿದ್ದಾರೆ ಮತ್ತು ಅವರು ಆ ಕೊಡುಗೆಗಳನ್ನು ಅರ್ಥಮಾಡಿಕೊಂಡಿದ್ದಾರೆ ಮತ್ತು ಆ ಕೊಡುಗೆಗಳನ್ನು ನಿರ್ಮಿಸಿದ್ದಾರೆ ಆದ್ದರಿಂದ ಆ ದೊಡ್ಡ ಕೆಲಸದಲ್ಲಿ ತಂಡವು ಕೆಲಸ ಮಾಡುತ್ತದೆ ಆದರೆ ತಂಡವು ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡುತ್ತದೆ ದೇಶಪಾಂಡೆ ಉದಾಹರಣೆಗೆ ನೀವು ಅದೇ ಕಂಪ್ಯೂಟರ್ ಅನ್ನು ಬಳಸುತ್ತಿದ್ದರೆ ನೀವು ಅದೇ ತೂಕವನ್ನು ಸಮತೋಲನವನ್ನು ಬಳಸಿಕೊಳ್ಳಬಹುದು ಮತ್ತು ಆದ್ದರಿಂದ ಎಲ್ಲವನ್ನೂ ಒಳಗೊಂಡಿರುವ ಟೀಮ್ ವರ್ಕ್ ಇದೆ ಏಕೆಂದರೆ ಇದು ಪರಸ್ಪರ ಸಹಕರಿಸುತ್ತದೆ ಆದ್ದರಿಂದ ಇವುಗಳೆಲ್ಲವೂ ಬಹಳ ಮುಖ್ಯವಾದ ಅಂಶಗಳಾಗಿವೆ ತಂಗಿರಾಲ ನಿಮಗೆ ಗೊತ್ತಾ ತಂಡದೊಂದಿಗೆ ಸಂವಹನ ನಡೆಸುವುದು ನಿಜವಾಗಿಯೂ ಸಂಶೋಧನೆಯ ಉತ್ತಮ ವಿಸ್ತಾರವನ್ನು ನೀಡುತ್ತದೆ ಸಂಶೋಧನೆಯೊಂದರಲ್ಲಿಯೂ ಸಹ ನಿಮ್ಮದೇ ಆದ ಆಳವು ಕಳೆದುಹೋಗುವುದರಲ್ಲಿ ಮಾತ್ರವಲ್ಲದೆ ಅದು ಮತ್ತಷ್ಟು ಮುಖ್ಯವಾಗಿದೆ ಕೇವಲ ಹೋಗುತ್ತಿಲ್ಲ ಏಕೈಕ ದೃಷ್ಟಿ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಆದ್ದರಿಂದ ಉದಾಹರಣೆಗೆ ಸಕ್ರಿಯ ಗುಂಪನ್ನು ಹೊಂದಿರುವ ನಿಯಮಿತವಾಗಿ ಸಮಾವೇಶಗಳಲ್ಲಿ ಪ್ರಕಟಿಸುವ ಸಕ್ರಿಯ ಗುಂಪಿಗೆ ಹೋಗಿ ನಿಯಮಿತವಾಗಿ ನಿಯತಕಾಲಿಕಗಳಲ್ಲಿ ಪ್ರಕಟಿಸುವುದು ತಂಗಿರಾಲಾ ಇದು ಸಕಾರಾತ್ಮಕವಾಗಿ ಸಮೀಪಿಸಿದೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹೌದು ಇದು ದೊಡ್ಡದಾಗಿದೆ ಕೇವಲ ವಾತಾವರಣದಲ್ಲಿ ಸೆಟ್ಟಿಂಗ್ ಅನ್ನು ನಿಮಗೆ ನೀಡುತ್ತದೆ ಮತ್ತು ಎಲ್ಲವನ್ನೂ ನಿಮ್ಮ ಮನೋಭಾವವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಮತ್ತು ಸಂಶೋಧನೆಯಿಂದ ಪ್ರಾರಂಭವಾಗುವ ಒಂದು ದೊಡ್ಡ ವ್ಯತ್ಯಾಸವನ್ನು ಹೇಗೆ ಮಾಡಬಹುದೆಂದು ನೀವು ಆಶ್ಚರ್ಯಪಡುತ್ತೀರಿ ಸಕ್ರಿಯ ಗುಂಪಿನವರನ್ನು ಪ್ರವೇಶಿಸುವುದು ಬಹಳ ನಿರ್ಣಾಯಕ ಮತ್ತು ಅದನ್ನು ನೀವು ಹೇಳಬಹುದು ಅಂದರೆ ನೀವು ಅವರೊಂದಿಗೆ ಕೆಲವರು ಕೆಲಸ ಮಾಡಬಹುದು ಮತ್ತು ಅವರು ತಂಡದ ಭಾಗವಾಗಿರಬಹುದು ಕೆಲವರು ನೀವು ಸಹ ಕೆಲಸ ಮಾಡದಿರಬಹುದು ಅವರು ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಮತ್ತು ಅವರು ನಿಮ್ಮನ್ನು ಅತ್ಯಾಕರ್ಷಕರಾಗಿದ್ದಾರೆ ಮತ್ತು ನೀವು ಅವುಗಳನ್ನು ಪ್ರೇರೇಪಿಸುತ್ತೀರಿ ಇದು ಉತ್ತಮ ಶೈಲಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಪ್ರತಾಪ್ ಹರಿಡೋಸ್ ಹೌದು ಹೌದು ಈ ಚರ್ಚೆಯ ತೀರ್ಮಾನಕ್ಕೆ ನಾವು ಒಂದೆರಡು ಹೆಚ್ಚಿನ ಅಂಕಗಳನ್ನು ಪಡೆಯುತ್ತೇವೆ ನಿಮಗೆ ತಿಳಿದಿರುವ ಕೆಲವು ಸಾಮಾನ್ಯ ಅಂಶಗಳು ಮಾನವನ ಗುಣಲಕ್ಷಣಗಳು ಸಂಶೋಧನಾ ಗುಣಲಕ್ಷಣಗಳನ್ನು ನಾವು ನೋಡುವ ಮೊದಲು ನಾವು ಈ ಚರ್ಚೆಯನ್ನು ಮುಚ್ಚುತ್ತೇವೆ ಆದ್ದರಿಂದ ನೀವು ಒಗ್ಗಿಕೊಂಡಿರುವಂತಹ ಒಂದು ಅಂಶವೆಂದರೆ ನಿಮ್ಮ ಕೆಲಸದ ಅತ್ಯಂತ ವಿಮರ್ಶಾತ್ಮಕ ಪರೀಕ್ಷಕರಾಗಿರಬೇಕು ಆದ್ದರಿಂದ ನಿಮಗೆ ತಿಳಿದಿರುವಾಗ ನೀವು ನಿಮ್ಮ ಕೆಲಸವನ್ನು ಕಳುಹಿಸುತ್ತೀರಿ ಮತ್ತು ನಿಮಗೆ ಗೊತ್ತಾ ಪೀರ್ ವಿಮರ್ಶೆ ಮತ್ತು ನೀವು ಕೆಲವು ವಿಮರ್ಶಾತ್ಮಕ ಕಾಮೆಂಟ್ಗಳನ್ನು ಪಡೆಯುವ ಸಾಧ್ಯತೆಯಿದೆ ನಿಮ್ಮ ಕೆಲಸವನ್ನು ವಿಮರ್ಶಾತ್ಮಕವಾಗಿ ನೋಡುವ ಮತ್ತು ನಿಮ್ಮ ಚರ್ಚೆಗೆ ತಿಳಿಸಲು ಪ್ರಯತ್ನಿಸುತ್ತಿರುವ ಮತ್ತು ಇನ್ನೂ ಹೆಚ್ಚಿನ ವಿವರಗಳನ್ನು ನೀವು ನಿಜವಾಗಿಯೂ ಏನನ್ನಾದರೂ ಮಾಡಿದ್ದೀರಾ ಎಂಬುದನ್ನು ಪರೀಕ್ಷಿಸಲು ನೀವು ಸಿದ್ಧರಾಗಿರುವಿರಿ ಮತ್ತು ಅದು ನಿಮ್ಮೊಂದಿಗೆ ನಿಮ್ಮೊಂದಿಗೆ ಪ್ರಾಮಾಣಿಕತೆ ಹೊಂದಬೇಕು ತಕ್ಷಣದ ಗುಂಪು ಏಕೆಂದರೆ ನೀವು ಈ ಸಂಗತಿಗಳನ್ನು ತಿಳಿಸಿದಾಗ ನಿಮ್ಮ ಸಹ ಕೆಲಸಗಾರರಿಗೆ ತುಂಬಾ ಮೊಂಡುತನ ಮತ್ತು ಸ್ಪಷ್ಟ ರೀತಿಯಲ್ಲಿ ತಿಳಿದಿರುವಾಗ ನೀವು ತುಂಬಾ ಉಪಯುಕ್ತವಾದ ಪ್ರತಿಕ್ರಿಯೆಯನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಪ್ರಕಟಣೆಯನ್ನು ಕಳುಹಿಸಿದಾಗ ನೀವು ಆವರಿಸುವ ಅಗತ್ಯವಿರುವ ನೆಲವನ್ನು ನೀವು ನಿಜವಾಗಿಯೂ ಆವರಿಸಿದ್ದೀರಿ ಇದರಿಂದ ನಿಮ್ಮೊಂದಿಗೆ ಕೆಲಸ ಮಾಡದ ಒಬ್ಬ ಪೀರ್ ನಿಮ್ಮ ಕಾಗದವನ್ನು ನೋಡುತ್ತಾನೆ ನೀವು ಅಥವಾ ಅವಳು ಸಹ ನಿಮಗೆ ತಿಳಿದಿದೆಯೆಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ನೀವು ನಿಜವಾಗಿಯೂ ಬಹಳಷ್ಟು ವಿವರಗಳನ್ನು ಸಂಗ್ರಹಿಸಿದ್ದೀರಿ ನೀವು ಎಲ್ಲಾ ಸಾಧ್ಯತೆಗಳನ್ನು ನೋಡಿದ್ದೀರಿ ಮತ್ತು ಆದ್ದರಿಂದ ನಿಮ್ಮ ಫಲಿತಾಂಶವು ಹೆಚ್ಚು ನಂಬಲರ್ಹವಾಗಿದೆ ಆದ್ದರಿಂದ ಪ್ರಾಮಾಣಿಕತೆ ಸಂಶೋಧನೆಯಲ್ಲಿ ಬಹಳ ಮೂಲಭೂತವಾಗಿದೆ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಅಂತಿಮವಾಗಿ ನೀವು ಏನಾದರೂ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೀರಿ ನೀವು ಅದರ ಬಗ್ಗೆ ಪ್ರಾಮಾಣಿಕವಾಗಿಲ್ಲದಿದ್ದರೆ ಅದರಲ್ಲಿ ಏನನ್ನಾದರೂ ಕಂಡುಹಿಡಿದಿದೆ ಎಂದು ಹೇಳುವಲ್ಲಿ ಅರ್ಥವಿಲ್ಲ ಆದ್ದರಿಂದ ಅದು ಇಲ್ಲಿದೆ ತಂಗಿರಾಲಾ ಆ ಸಂದರ್ಭದಲ್ಲಿ ಅಂತಿಮ ಫಲಿತಾಂಶದಂತೆ ಏನೂ ಇಲ್ಲ ಎಂದು ಹೇಳಲು ನಾನು ಬಯಸುತ್ತೇನೆ ಮತ್ತು ಅದು ಇಲ್ಲಿದೆ ಆ ಕ್ಷೇತ್ರದಲ್ಲಿ ಸಂಶೋಧನೆ ಮುಗಿದಿದೆ ಸರಿ ಜನರು ಸಾಮಾನ್ಯವಾಗಿ ಪ್ರೌಢಾವಸ್ಥೆಯನ್ನು ಬಳಸುತ್ತಾರೆ ಮತ್ತು ಸಂಶೋಧಕ ಶೈಶವಾವಸ್ಥೆ ಮತ್ತು ಇನ್ನೂ ಶೈಶವಾವಸ್ಥೆಯನ್ನು ಬಳಸುತ್ತಾರೆ ಹಾಗಾಗಿ ನಿಮ್ಮ ಫಲಿತಾಂಶಗಳನ್ನು ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡುವಾಗ ನೀವು ಮೊದಲು ಮಾಡಿದಂತೆ ನೀವು ಮಾಡಿದ ಊಹೆಗಳನ್ನು ತುಂಬಾ ನಿರ್ಬಂಧಿತವಾಗಿಲ್ಲದಿದ್ದರೆ ಮೊದಲು ಎಲ್ಲವನ್ನೂ ಕೇಳುವುದಾದರೆ ಹೆಚ್ಚು ಮುಖ್ಯವಾದುದು ಮತ್ತು ಎರಡನೆಯದಾಗಿ ಫಲಿತಾಂಶವು ಗುಣಾತ್ಮಕವಾಗಿ ಅರ್ಥಪೂರ್ಣವಾಗಿದೆಯೆ ಮತ್ತು ನೀವು ಮಾಡಿದ ಕೆಲಸವನ್ನು ಸಂತಾನೋತ್ಪತ್ತಿ ಮಾಡಲು ಜನರಿಗೆ ಸಾಧ್ಯವಾಗುತ್ತದೆಯೇ ಮತ್ತು ಮೂರನೆಯದಾಗಿ ವಾಸ್ತವವಾಗಿ ಅವರು ಕಂಪ್ಯೂಟೇಶನಲ್ ಕೆಲಸ ಮಾಡುತ್ತಿರುವಾಗ ಸಂಶೋಧಕರು ಪ್ರೋತ್ಸಾಹಿಸಲ್ಪಡುವ ಪುನರುತ್ಪಾದಕ ಸಂಶೋಧನೆಯ ಒಂದು ಸಿದ್ಧಾಂತವಿದೆ ಈ ದಿನಗಳಲ್ಲಿ ಅವರು ಪ್ರಕಟಣೆಯ ಉಲ್ಲೇಖಗಳಿಗೆ ಉತ್ತೇಜನ ನೀಡುತ್ತಾರೆ ಆದ್ದರಿಂದ ಅವುಗಳನ್ನು ಪುನರುತ್ಪಾದನೆ ಮಾಡಬಹುದು ಅಥವಾ ಪ್ರಾಯೋಗಿಕ ಡೇಟಾವನ್ನು ನೀವು ಕೆಲವು ಆಧಾರಗಳಲ್ಲಿ ತೆಗೆದುಕೊಂಡರೆ ಆ ಡೇಟಾವನ್ನು ಗೌಪ್ಯವಾಗಿಲ್ಲದಿದ್ದಲ್ಲಿ ಮತ್ತು ಅದನ್ನು ಪೋಸ್ಟ್ ಮಾಡಿದರೆ ನಿಮಗೆ ತಿಳಿಯಬಹುದು ಆದ್ದರಿಂದ ಈ ಫಲಿತಾಂಶವು ಒಂದು ಆನ್ಟೈಮ್ ವ್ಯವಹಾರವಾಗಿದ್ದರೆ ಅಥವಾ ನೀವು ಅನೇಕ ಬಾರಿ ಪುನರಾವರ್ತಿತವಾಗಿ ಇದನ್ನು ಮಾಡಬಹುದು ಮತ್ತು ನೀವು ಅನೇಕ ಸಂದರ್ಭಗಳಲ್ಲಿ ನೀವು ಪ್ರಯೋಗಗಳನ್ನು ನಡೆಸುತ್ತಿರುವಾಗ ಅದರೊಂದಿಗೆ ಪುನರಾವರ್ತನೀಯ ಸಮಸ್ಯೆ ಇದೆ ನೀವು ಸಾಕಷ್ಟು ಪುನರಾವರ್ತನೀಯ ವಿಶ್ಲೇಷಣೆ ಮಾಡಬೇಕಾಗಿರುತ್ತದೆ ಆದ್ದರಿಂದ ನಿರ್ಣಾಯಕ ಭಾಗವೆಂದರೆ ನೀವು ನಿಮ್ಮ ಫಲಿತಾಂಶವನ್ನು ಪಡೆಯುವಲ್ಲಿ ಫಲಿತಾಂಶದ ವಿಶ್ವಾಸಾರ್ಹತೆ ನೋಡಿ ಮತ್ತು ಅದು ಸಮಂಜಸವಾಗಿದ್ದರೆ ಅದು ಪುನರುತ್ಪಾದಕವಾಗಿದ್ದರೆ ಮತ್ತು ನಿಮ್ಮ ಸಲಹೆಗಾರರೊಂದಿಗೆ ಮಾತನಾಡಬೇಕಾದರೆ ಅದನ್ನು ಕಂಡುಕೊಳ್ಳಿ ಗಮನಾರ್ಹ ಪ್ರತಾಪ್ ಹರಿಡೋಸ್ ಆದ್ದರಿಂದ ಈ ಚರ್ಚೆಯಲ್ಲಿ ನಾವು ಕೆಲವು ತತ್ತ್ವಚಿಂತನೆಯ ಅಂಶಗಳೊಂದಿಗೆ ಪ್ರಾರಂಭಿಸಿದ್ದೇವೆ ಸಂಶೋಧನೆ ಎಂದರೇನು ನಂತರ ನಾವು ಕಳೆದ ಅರ್ಧ ಘಂಟೆಗಳ ಮೂಲಕ ಅಥವಾ ನೀವು ಬಹಳಷ್ಟು ನೋಡಿದ್ದೇವೆ ಪ್ರಾಪಂಚಿಕ ದಿನ ಸಂಶೋಧನೆಯ ಅಂಶಗಳು ನೀವು ನಿಜವಾಗಿಯೂ ಗ್ರಹದಲ್ಲಿ ಸಂಶೋಧಕರಾಗಿರುವಾಗ ನೀವು ನಿಜವಾಗಿಯೂ ಮೈದಾನದಲ್ಲಿ ಅನುಭವಿಸುವಿರಿ ನಾವು ಮತ್ತೆ ಹಿಂತಿರುಗಿ ಮತ್ತು ಕೆಲವು ಹೆಚ್ಚಿನ ತತ್ತ್ವಚಿಂತನೆಯ ಅಂಶಗಳನ್ನು ನೋಡೋಣ ಇದು ಇಡೀ ಚರ್ಚೆ ಮತ್ತು ಪ್ರಕ್ರಿಯೆಯ ಮೇಲೆ ಹೆಚ್ಚಿನ ದೃಷ್ಟಿಕೋನವನ್ನು ತರಲು ನಮಗೆ ಸಹಾಯ ಮಾಡುತ್ತದೆ ಮತ್ತು ಅದರೊಂದಿಗೆ ನಾವು ಮುಚ್ಚುತ್ತೇವೆ ಆದ್ದರಿಂದ ಅಭಿಜಿತ್ ಮಾಡಬಹುದು ದೇಶಪಾಂಡೆ ಹೌದು ನಾವು ಪ್ರಶ್ನೆಯನ್ನು ಕೇಳುವ ಮೂಲಕ ಪ್ರಾರಂಭಿಸಿದ್ದೇವೆ ಅದು ಏನು ಪಿಎಚ್ಡಿ ಮತ್ತು ಎಂ ಫಿಲ್ ಮತ್ತು ನಾವು ಈ ಡಿಗ್ರಿಗಳನ್ನು ಪಡೆಯಲು ಬಯಸುತ್ತೇವೆ ನಾವು ಉತ್ತಮ ಜೀವನವನ್ನು ಮಾಡಲು ಬಯಸುತ್ತೇವೆ ಆದ್ದರಿಂದ ಅದು ನಿಜವಾಗಿಯೂ ಕೆಲವು ಅರ್ಥದಲ್ಲಿ ಮೂಲಭೂತ ಲಕ್ಷಣವಾಗಿದೆ ಆದರೆ ನಮ್ಮ ಚರ್ಚೆಯ ಉದ್ದಕ್ಕೂ ನೀವೆಲ್ಲರೂ ಇದರ ಕೇಂದ್ರಬಿಂದು ಎಂದು ಕೇಳಿದ್ದೀರಿ ಆದ್ದರಿಂದ ಸಂಶೋಧಕರು ಕೆಲವೊಮ್ಮೆ ಹಿಂದಕ್ಕೆ ಹೋಗಬೇಕೆಂದು ಬಯಸುತ್ತಾರೆ ಮತ್ತು ನಿಮಗೆ ತಿಳಿದಿರುವುದನ್ನು ನೋಡಲು ಪ್ರಯತ್ನಿಸಿ ಸಂಶೋಧಕರು ಏನು ಮಾಡುತ್ತಾರೆ ಮತ್ತು ಹೇಗೆ ಅದು ಹೇಗೆ ಎಲ್ಲಾ ಈ ಹಾರ್ಡ್ ಕೆಲಸ ಮತ್ತು ಎಲ್ಲಾ ಈ ಚಿಂತನೆಯ ಮತ್ತು ಎಲ್ಲಾ ಲ್ಯಾಬ್ಗಳ ವಿಂಗಡಣೆ ಲ್ಯಾಬ್ ಮನಸ್ಸಿನ ಪ್ರಯೋಗಾಲಯವು ಮನಸ್ಸಿನಲ್ಲಿದೆ ಹಾಗಾದರೆ ನಾವು ಹೇಗೆ ಸ್ಥಾನ ಪಡೆಯುತ್ತೇವೆ ಎಲ್ಲಾ ಸಂಶೋಧಕರೂ ನಮ್ಮನ್ನು ಹೇಗೆ ಮಾನವನಾಗುತ್ತಿದ್ದಾರೆ ಆದ್ದರಿಂದ ಮಾನವರು ಕುತೂಹಲದಿಂದ ಕೂಡಿರುವಂತೆಯೇ ಎಲ್ಲಾ ಮಾನವರು ನಮ್ಮ ಸುತ್ತಲೂ ವಿಷಯಗಳನ್ನು ಸುಧಾರಿಸಲು ಬಯಸುತ್ತಾರೆ ಮತ್ತು ನಾವು ಎಲ್ಲರೂ ಸುಂದರವಾದ ವಸ್ತುಗಳಿಗೆ ಮೆಚ್ಚುಗೆಯನ್ನು ಹೊಂದಿದ್ದೇವೆ ಆದ್ದರಿಂದ ಅದೇ ರೀತಿ ನಿಮಗೆ ತಿಳಿದಿರುವ ಸಂಶೋಧನೆಗೆ ಪ್ರೇರಣೆಗಾಗಿ ನಮ್ಮ ಕೆಲಸವನ್ನು ಸಮರ್ಥಿಸಿಕೊಳ್ಳಲು ನಾವು ಅನೇಕ ಬಾರಿ ಬಯಸುತ್ತೇವೆ ಏಕೆಂದರೆ ನಾವು ಅದನ್ನು ಮಾಡುತ್ತಿರುವುದರಿಂದ ಯಾರೂ ಅದನ್ನು ತಿಳಿದಿಲ್ಲ ಹಾಗಾಗಿ ಅದರ ಬಗ್ಗೆ ನನಗೆ ತಿಳಿಯಬೇಕು ನಾವು ಬೇರೆಡೆಗೆ ಹೋಗಬಹುದು ಮತ್ತು ಇಲ್ಲ ನಾನು ಮಾಡಲು ಪ್ರಯತ್ನಿಸುತ್ತಿರುವ ಕೆಲವು ವಿಷಯಗಳು ವಾಸ್ತವವಾಗಿ ಸುಧಾರಣೆಯಾಗುತ್ತವೆ ಕೆಲವು ಕೈಯಿಂದ ಕೆಲಸ ಮಾಡಲು ಕಡಿಮೆ ಪ್ರಯತ್ನ ಮಾಡಬೇಕಾಗಬಹುದು 2 ಸೆಕೆಂಡುಗಳಲ್ಲಿ ಏನಾದರೂ ಹೆಚ್ಚು ಸಮಯ ತೆಗೆದುಕೊಳ್ಳಲು ಏನು ಬಳಸಲಾಗಿದೆ ಸಹಜವಾಗಿ ನಮ್ಮ ಸುತ್ತಲಿನ ಜಗತ್ತಿನೊಂದಿಗೆ ಈ ದಿನಗಳಲ್ಲಿ ನಾವು ಸಮಾನವಾಗಿ ಕೇವಲ ಮಾನವರು ಮಾತ್ರವಲ್ಲ ಭೂಮಿಯ ಬಗ್ಗೆ ಒಟ್ಟಾರೆಯಾಗಿ ನಾವು ಚಿಂತಿಸುತ್ತೇವೆ ಆದ್ದರಿಂದ ಸಮಾಜದ ಉತ್ತಮತೆ ಮತ್ತು ನಮ್ಮ ಸುತ್ತಲಿರುವ ಪ್ರಪಂಚವು ನಾವು ಸಂಶೋಧನೆ ಮತ್ತು ಸಹಜವಾಗಿ ಏಕೆ ಮಾಡಬೇಕೆಂಬುದರ ಪ್ರಮುಖ ಅಂಶವಾಗಿದೆ ಈ ಎಲ್ಲದರಲ್ಲೂ ಒಂದು ಪ್ರಮುಖ ಅಂಶವೆಂದರೆ ನಾವು ಕಂಡುಕೊಳ್ಳುತ್ತೇವೆ ನಾವು ಸಂತೋಷದ ಬಗ್ಗೆ ಮಾತನಾಡುತ್ತೇವೆ ನಾವು ಮಾತನಾಡಿದ್ದೇವೆ ಈ ಎಲ್ಲಾ ಭಾವನೆಗಳ ಬಗ್ಗೆ ನಾವು ಭಾವೋದ್ರಿಕ್ತರಾಗಿ ಮಾತನಾಡಿದ್ದೇವೆ ಆದ್ದರಿಂದ ವಿಜ್ಞಾನದಲ್ಲಿ ಕರ್ತವ್ಯ ಮತ್ತು ಪ್ರಬಂಧ ಪಠ್ಯವಿದೆ ನಾವು ಒಳ್ಳೆಯ ಸಮೀಕರಣವನ್ನು ನೋಡಿದಾಗ ಏನಾದರೂ ಇದೆ ಅದರ ಬಗ್ಗೆ ನಾವು ತುಂಬಾ ಸಂತೋಷವನ್ನು ಅನುಭವಿಸುತ್ತೇವೆ ನಾವು ಬಹಳ ಸುಂದರವಾದ ಪ್ರಯೋಗವನ್ನು ನೋಡಿದಾಗ ನಾವು ಹೇಳುತ್ತೇವೆ ಓಹ್ ವಾಹ್ ಅದು ಹೇಗೆ ನಾಜೂಕಾಗಿ ತೋರಿಸಲ್ಪಡುತ್ತದೆ ಆದ್ದರಿಂದ ಸಂಶೋಧಕರಾಗಿರುವುದರಿಂದ ಇವುಗಳೆಲ್ಲವೂ ಸಹ ಆಗಿರಬಹುದು ಅದು ಕೂಡ ಒಳಗೊಂಡಿರಬಹುದು ತಂಗಿರಾಲ ಆದ್ದರಿಂದ ಇದು ಸಂಶೋಧನಾ ಪ್ರೊಫೆಸರ್ಗಳ ಅಭಿಮಾನ ತಂಗಿರಾಲಾ ನಾವು ವಿಜ್ಞಾನದ ಭಾಗವನ್ನು ಕುರಿತು ಮಾತನಾಡಿದ್ದೇವೆ ಪ್ರೊಫೆಸರ್ ಅಭಿಜಿತ್ ಪಿ ತಂಗಿರಾಲಾ ಆದರೆ ಸಂಶೋಧನೆ ವಿಜ್ಞಾನ ಮತ್ತು ಕಲಾ ಮತ್ತು ಕೋರ್ಸ್ ಕೂಡಾ ಎಂದು ನಾನು ಭಾವಿಸುತ್ತೇನೆ ಸಂಶೋಧನೆಯ ಸಮಸ್ಯೆಯಿಂದ ಇನ್ನೊಂದಕ್ಕೆ ಕಲೆಯ ಮಟ್ಟವು ಬದಲಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಆದರೆ ನಮ್ಮನ್ನು ಕೇಳುವುದು ಮತ್ತು ಸಂಶೋಧನೆ ನಡೆಸುವ ಉದ್ದೇಶದಿಂದ ಪ್ರಾಮಾಣಿಕವಾಗಿ ಹೇಳುವುದು ಬಹಳ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಅದು ಇಲ್ಲಿದೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಹಲವಾರು ಇದು ನೋಡುವ ಹಲವಾರು ಮಾರ್ಗಗಳಿವೆ ಈ ಪ್ರಶ್ನೆಯನ್ನು ಕೇಳುವುದರ ಮತ್ತೊಂದು ಮಾರ್ಗವೆಂದರೆ ನಾವು ಸ್ವಲ್ಪಮಟ್ಟಿಗೆ ಮಾತನಾಡುತ್ತಿದ್ದೆವು ಸಂಶೋಧನೆ ಹೇಗೆ ಮಾಡಬೇಕೆಂದು ಯೋಚಿಸುತ್ತಿದ್ದೇನೆ ಮತ್ತು ನಾವು ಭಾವೋದ್ರೇಕ ಹೆಚ್ಚುವರಿ ಹೇಳುವುದಿಲ್ಲ ಆದರೆ ಭಾವೋದ್ರೇಕ ಎಲ್ಲಿಂದ ಬರುತ್ತವೆ ಆದ್ದರಿಂದ ಅಂತಿಮವಾಗಿ ವಿವಿಧ ಜನರಿಂದ ಪ್ರತ್ಯೇಕವಾಗಿ ಏಕೆ ಉತ್ತರಿಸಲಾಗುತ್ತದೆ ಮತ್ತು ಅದು ನಿಮಗೆ ಬಂದಾಗ ನೀವು ನಿಮ್ಮ ಸ್ವಂತ ಉತ್ತರವನ್ನು ಹೊಂದಿದ್ದೀರಿ ಎಂದು ನನಗೆ ಖಾತ್ರಿಯಿದೆ ಪ್ರೊಫೆಸರ್ ಆಂಡ್ರ್ಯೂ ಥಂಗರಾಜ್ ಆದರೆ ನೀವು ಆ ಪ್ರಶ್ನೆಗೆ ಉತ್ತರಿಸಬೇಕು ಇಲ್ಲದಿದ್ದರೆ ನಿಮಗೆ ತಿಳಿದಿಲ್ಲದಿದ್ದರೆ ಅಥವಾ ಕೆಲವೇ ಒಳಗೆ ಏಕೆ ಸ್ಪಷ್ಟವಾಗಿಲ್ಲ ಮತ್ತು ಇದು ವಾಸ್ತವವಾಗಿ ಒಂದು ಜೀವನ ತತ್ತ್ವಶಾಸ್ತ್ರವಾಗಿದ್ದು ದೀರ್ಘಕಾಲ ಸಂಶೋಧನೆಗೆ ನೀವು ಬದುಕುಳಿಯುವುದಿಲ್ಲ ನೀವು ಏನನ್ನಾದರೂ ಮಾಡುತ್ತಿರುವಿರಿ ಎಂದು ನೀವು ತಿಳಿದುಕೊಳ್ಳಬೇಕು ಫಣಿಕುಮಾರ್ ಆದ್ದರಿಂದ ಇಲ್ಲಿ ನಾನು ಪ್ರೇರಣೆ ಕುರಿತು ಸಂಶೋಧನೆಯಿಂದ ಡೇನಿಯಲ್ ಪಿಂಕ್ ಅನ್ನು ಸಾರಾಂಶ ಮಾಡಿದ್ದಕ್ಕೆ ಸಂಬಂಧಿಸಿದೆ ಜನರು ಏಕೆ ಕೆಲಸ ಮಾಡುತ್ತಾರೆ ಮತ್ತು ಜನರು ಕೆಲಸ ಮಾಡಲು ಯಾಕೆ ಚಾಲನೆ ನೀಡುತ್ತಾರೆ ಅವನು ತನ್ನ ಪುಸ್ತಕ ಶೀರ್ಷಿಕೆಯ ಡ್ರೈವ್ನಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾನೆ ಮತ್ತು ಅಲ್ಲಿ ಅವರು ಮೂರು ಅಂಶಗಳನ್ನು ತರುತ್ತದೆ ಒಬ್ಬರು ಮಾಸ್ಟರಿ ಉದ್ದೇಶ ಮತ್ತು ಸ್ವಾಯತ್ತತೆ ಆದ್ದರಿಂದ ಬಹಳ ಚೆನ್ನಾಗಿ ಕುತೂಹಲಕಾರಿಯಾಗಿ ಈ ಎಲ್ಲಾ ಮೂರೂ ನಿಮಗೆ ಚೆನ್ನಾಗಿ ತಿಳಿದಿರುವ ಸಂಶೋಧನೆಗೆ ಸಂಬಂಧಿಸಿವೆ ಉದಾಹರಣೆಗೆ ಮಾಸ್ಟರಿ ನೀವು ಎಲ್ಲಿಗೆ ಹೋಗುತ್ತೀರೋ ಅದನ್ನು ಉತ್ತಮವಾಗಿ ಮತ್ತು ಉತ್ತಮವಾಗಿ ಪಡೆಯುವ ಒಂದು ಅರ್ಥವನ್ನು ನೋಡುತ್ತೀರಿ ಸಂಶೋಧಕರು ನೀವು ತಿಳಿದಿರುವಂತೆ ನೀವು ಉಪಕರಣ ತಂತ್ರಗಳು ವಿಧಾನಗಳು ಇತ್ಯಾದಿಗಳಲ್ಲೂ ನೀವು ಬಹಳ ಸಮಯದಿಂದ ಸಂಶೋಧನೆ ನಡೆಸುತ್ತಿರುವಂತೆ ಆದ್ದರಿಂದ ನೀವು ಮಾಸ್ಟರಿ ಪಡೆದುಕೊಳ್ಳುತ್ತಿದ್ದಾರೆ ಎಂದು ನೀವು ನೋಡಬಹುದು ಉದ್ದೇಶ ನಾವು ಈಗಾಗಲೇ ಚರ್ಚಿಸಿದ್ದಾರೆ ಅಭಿಜಿತ್ ಹೇಳಿದ್ದಾರೆ ಆದ್ದರಿಂದ ನಾವು ಮಾಡುತ್ತಿರುವ ಕೆಲಸಕ್ಕೆ ಒಂದು ದೊಡ್ಡ ಉದ್ದೇಶವನ್ನು ನಾವು ನೋಡುತ್ತೇವೆ ಮತ್ತು ನಂತರ ಸ್ವಾಯತ್ತತೆ ಸಂಶೋಧಕರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಬಯಸುತ್ತಾರೆ ಮತ್ತು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಸುತ್ತಲಿನ ಜನರ ಸುಧಾರಣೆಗಾಗಿ ಸಮಸ್ಯೆಗಳನ್ನು ಪರಿಹರಿಸಲು ಬಯಸುತ್ತಾರೆ ಅವರು ಬಳಸಲು ಬಯಸುವ ತಂತ್ರಗಳನ್ನು ಆರಿಸುವ ಮೂಲಕ ಅವರು ಅಳವಡಿಸಿಕೊಳ್ಳಲು ಬಯಸುವ ನಿರ್ದಿಷ್ಟ ವಿಧಾನಗಳನ್ನು ಆಯ್ಕೆ ಇತ್ಯಾದಿ ಆದ್ದರಿಂದ ಜನರು ಕೆಲಸ ಮಾಡುವ ಬಹಳಷ್ಟು ಸ್ವಾಯತ್ತತೆ ಇದೆ ಆದ್ದರಿಂದ ನೀವು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿದಲ್ಲಿ ನೈಸರ್ಗಿಕವಾಗಿ ಸಂಶೋಧಕರು ಸ್ವಾಭಾವಿಕವಾಗಿ ಪ್ರಚೋದಿಸಲ್ಪಡುತ್ತಾರೆ ಪ್ರತಾಪ್ ಹರಿಡೋಸ್ ಆದ್ದರಿಂದ ನಾವು ಈಗ ಈ ಚರ್ಚೆಯ ತೀರ್ಮಾನಕ್ಕೆ ತಲುಪಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ನಾವು ರೀತಿಯು ಆಲ್ಬರ್ಟ್ ಐನ್ಸ್ಟೈನ್ ಅವರ ಉಲ್ಲೇಖದೊಂದಿಗೆ ಆರಂಭವಾಯಿತು ಮತ್ತು ನಾವು ಅವರಿಂದ ಉದ್ಧರಣದೊಂದಿಗೆ ಮುಚ್ಚಿರುವುದು ಸೂಕ್ತವೆಂದು ನಾವು ಭಾವಿಸುತ್ತೇವೆ ಏಕೆಂದರೆ ಹಲವರು ವರ್ಷಗಳಲ್ಲಿ ವೈಜ್ಞಾನಿಕ ಸಮುದಾಯಕ್ಕೆ ಬಹಳ ಮಹತ್ವದ ಕೊಡುಗೆ ನೀಡಿದ್ದಾರೆ ಎಂದು ನಮಗೆ ಅನೇಕರು ಗುರುತಿಸಿದ್ದಾರೆ ಉಲ್ಲೇಖ ಇಮ್ಯಾಜಿನೇಷನ್ ಜ್ಞಾನಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆ ಮತ್ತು ಅದು ತುಂಬಾ ತಾತ್ವಿಕ ಹೇಳಿಕೆಯಾಗಿದೆ ಎಂದು ಹೇಳುತ್ತದೆ ಆದ್ದರಿಂದ ನೀವು ಅದರ ಬಗ್ಗೆ ಯೋಚಿಸಬೇಕು ಮತ್ತು ಅದನ್ನು ಅರ್ಥಮಾಡಿಕೊಳ್ಳುವ ವಿಧಾನದಲ್ಲಿ ಅರ್ಥೈಸಿಕೊಳ್ಳಬೇಕು ಮತ್ತು ನಂತರ ನೀವು ಸರಿಯಾದ ರೀತಿಯಲ್ಲಿ ಭಾವಿಸುವ ವಿಧಾನವನ್ನು ಬಳಸಿಕೊಳ್ಳಬಹುದು ಹಾಗಾಗಿ ನಾವು ಮುಚ್ಚುತ್ತೇವೆ ಎಂದು ನಾನು ಭಾವಿಸುತ್ತೇನೆ ನೀವು ಯಾವ ಸಂಶೋಧನೆಯ ಅವಲೋಕನವನ್ನು ಹೊಂದಿದ್ದೀರಿ ಮತ್ತು ನೀವು ಕೆಲವು ಮುಚ್ಚುವ ಕಾಮೆಂಟ್ಗಳನ್ನು ಸೇರಿಸಿದರೆ ನನಗೆ ಗೊತ್ತಿಲ್ಲ ಎಂದು ನಾನು ಭಾವಿಸುತ್ತೇನೆ ತಂಗಿರಾಲ ನಾನು ಸಂಶೋಧನೆಗಾಗಿ ಕೆಲಸದ ಹರಿವನ್ನು ಹುಡುಕುತ್ತಿದ್ದರೆ ನಿರಾಶಾದಾಯಕ ಉತ್ತರವು ಅನುಕ್ರಮದ ಕೆಲಸದ ಹರಿವು ಇಲ್ಲ ಎಂದು ನೀವು ನೋಡಿದರೆ ಇದು ಮುಖ್ಯವಾದುದು ಎಂದು ನಾನು ಭಾವಿಸುತ್ತೇನೆ ಹೇಗಾದರೂ ಪ್ರತಿ ಹಂತದಲ್ಲಿಯೂ ಅದು ಮಾಡುವ ಒಂದು ವ್ಯವಸ್ಥಿತ ಮಾರ್ಗವಿದೆ ನೀವು ಏನು ಮಾಡುತ್ತಿರುವಿರಿ ನೀವು ವ್ಯವಸ್ಥಿತವಾದ ರೀತಿಯಲ್ಲಿ ಅದನ್ನು ಮಾಡಬೇಕಾಗುತ್ತದೆ ಮತ್ತು ಅದನ್ನು ಕಲಿಯಬೇಕು ಮತ್ತು ಅದನ್ನು ನೀವು ಪಡೆಯುವದನ್ನು ವಿಶ್ಲೇಷಿಸಲು ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ಮತ್ತು ನಂತರ ಇದು ಬಹಳಷ್ಟು ಪ್ರಯೋಗ ಮತ್ತು ದೋಷ ಅಲ್ಲಿ ಬಹಳಷ್ಟು ಪುನರಾವರ್ತನೆಯ ಪ್ರಕ್ರಿಯೆ ಇದೆ ಆದರೆ ಪ್ರತಿ ಹಂತದಲ್ಲಿ ನೀವು ಅದನ್ನು ತೆಗೆದುಕೊಳ್ಳುವ ಒಂದು ಪ್ರತಿಕ್ರಿಯೆ ಇದೆ ಮತ್ತು ನಂತರ ನೀವು ಎಲ್ಲಿ ಸಮಸ್ಯೆ ಇದೆ ಎಂಬುದನ್ನು ಕಂಡುಕೊಳ್ಳಿ ಮತ್ತು ಅದನ್ನು ಸರಿಪಡಿಸಿ ಮತ್ತೆ ಹಿಂತಿರುಗಿ ಆದ್ದರಿಂದ ಹಿಂದಕ್ಕೆ ಮತ್ತು ಮುಂದಕ್ಕೆ ಸಾಕಷ್ಟು ಇದೆ ಹೇಗಾದರೂ ಪ್ರತಿ ಹಂತದಲ್ಲಿ ನೀವು ವ್ಯವಸ್ಥಿತವಾಗಿ ವಿಷಯಗಳನ್ನು ಮಾಡಬೇಕು ಮತ್ತು ಅದರಿಂದ ಹೊರಬರುವ ಫಲಿತಾಂಶಗಳನ್ನು ವಿಶ್ಲೇಷಿಸಬೇಕು ಆದರೆ ನೀವು ಹೌದು ವಸ್ತುಗಳ ದೊಡ್ಡ ಪ್ರಮಾಣದ ನೋಡಿದರೆ ಜನರು ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋಗಿ ಮತ್ತು ಸಂಶೋಧನೆ ಮತ್ತು ಪ್ರತಿ ಸಂಶೋಧಕ ಹಾದುಹೋಗುವ ತಿಳಿದಿದೆ ಸಂಶೋಧಕರು ಆ ವಿಷಯಗಳನ್ನು ಹಂಚಿಕೊಳ್ಳುವ ಅಗತ್ಯವಿಲ್ಲ ಫಣಿಕುಮಾರ್ ಆದ್ದರಿಂದ ನಾನು ಅದನ್ನು ಸಂಶೋಧನೆ ಮಾಡಲು ಬಯಸಿದರೆ ಅದನ್ನು ಹೇಳುವಂತೆ ನಾನು ಹೇಳುತ್ತೇನೆ